Hello and welcome to this lecture in the course for Secure Systems Engineering so in these sequence of lectures we have been looking at Trusted Execution Environments in this lecture we will be looking at the ARM Trustzone so a lot of this information that we covering in this lecture can be obtained from this link which is about the Trustzone architecture ಹಲೋ ಮತ್ತು ಸೆಕ್ಯೂರ್ ಸಿಸ್ಟಮ್ಸ್ ಇಂಜಿನಿಯರಿಂಗ್ ಕೋರ್ಸ್ ನಲ್ಲಿನ ಈ ಉಪನ್ಯಾಸಕ್ಕೆ ಸುಸ್ವಾಗತ ಆದ್ದರಿಂದ ಈ ಉಪನ್ಯಾಸಗಳ ಅನುಕ್ರಮದಲ್ಲಿ ನಾವು ಈ ಉಪನ್ಯಾಸದಲ್ಲಿ ಟ್ರಸ್ಟೆಡ್ ಎಕ್ಸಿಕ್ಯೂಶನ್ ಎನ್ವಿರಾನ್ಮೆಂಟ್ ಗಳನ್ನು ನೋಡುತ್ತಿದ್ದೇವೆ ನಾವು ಆರ್ಮ್ ಟ್ರಸ್ಟ್ ಜೋನ್ ಅನ್ನು ನೋಡುತ್ತೇವೆ ಆದ್ದರಿಂದ ಈ ಉಪನ್ಯಾಸದಲ್ಲಿ ನಾವು ಒಳಗೊಂಡಿರುವ ಈ ಹೆಚ್ಚಿನ ಮಾಹಿತಿಯನ್ನು ಟ್ರಸ್ಟ್ಜೋನ್ ಆರ್ಕಿಟೆಕ್ಚರ್ ಕುರಿತು ಈ ಲಿಂಕ್ ನಿಂದ ಪಡೆಯಬಹುದು Before we go into the ARM Trustzone we will take a look at what the System on Chip means So a typical System on Chip would look something like this it could have various components corresponding to the different functionality ನಾವು ಆರ್ಮ್ ಟ್ರಸ್ಟ್ ಜೋನ್ ಗೆ ಹೋಗುವ ಮೊದಲು ಸಿಸ್ಟಮ್ ಆನ್ ಚಿಪ್ ಎಂದರೆ ಏನು ಎಂದು ನೋಡೋಣ ಆದ್ದರಿಂದ ಚಿಪ್ ನಲ್ಲಿನ ವಿಶಿಷ್ಟವಾದ ಸಿಸ್ಟಮ್ ಈ ರೀತಿಯಂತೆ ಕಾಣುತ್ತದೆ ಅದು ವಿಭಿನ್ನ ಕಾರ್ಯಚಟುವಟಿಕೆಗಳಿಗೆ ಅನುಗುಣವಾಗಿ ವಿವಿಧ ಘಟಕಗಳನ್ನು ಹೊಂದಿರುತ್ತದೆ So you would have example the main processor you have a lot of different modems GSM 3G modem so this is shown for a typical say a mobile application and you would also see various other components such as ADC DAC timers and so on so all of these things would be present in a single chip Now the advantage of having such a System on Chip architecture is that the size of your complete design is reduced considerably So for example if you take the case of a mobile phone and you actually open up your mobile phone you would see that there are very few IC's present on it and the reason being is that each of these IC's have a lot of different functionality ಆದ್ದರಿಂದ ನೀವು ಹಲವಾರು ವಿಭಿನ್ನ ಮೋಡೆಮ್ ಗಳನ್ನು ಹೊಂದಿರುವ ಮುಖ್ಯ ಪ್ರೊಸೆಸರ್ ನ ಉದಾಹರಣೆಯನ್ನು ಹೊಂದಿರುತ್ತೀರಿ ಜಿಎಸ್ಎಮ್ 3ಜಿ ಮೋಡೆಮ್ ಆದ್ದರಿಂದ ಇದನ್ನು ವಿಶಿಷ್ಟವಾದ ಮೊಬೈಲ್ ಅಪ್ಲಿಕೇಶನ್ ಗಾಗಿ ತೋರಿಸಲಾಗುತ್ತದೆ ಮತ್ತು ನೀವು ಎಡಿಸಿ ಡಿಎಸಿ ಟೈಮರ್ ಗಳು ಮತ್ತು ಮುಂತಾದವುಗಳನ್ನು ಸಹ ನೋಡಬಹುದು ಈ ವಸ್ತುಗಳು ಒಂದೇ ಚಿಪ್ ನಲ್ಲಿ ಇರುತ್ತವೆ ಈಗ ಚಿಪ್ ಆರ್ಕಿಟೆಕ್ಚರ್ ನಲ್ಲಿ ಅಂತಹ ಸಿಸ್ಟಮ್ ಅನ್ನು ಹೊಂದಿರುವ ಪ್ರಯೋಜನವೆಂದರೆ ನಿಮ್ಮ ಸಂಪೂರ್ಣ ವಿನ್ಯಾಸದ ಗಾತ್ರವು ಗಣನೀಯವಾಗಿ ಕಡಿಮೆಯಾಗಿದೆ ಆದ್ದರಿಂದ ಉದಾಹರಣೆಗೆ ನೀವು ಮೊಬೈಲ್ ಫೋನ್ ನ ಪ್ರಕರಣವನ್ನು ತೆಗೆದುಕೊಂಡರೆ ಮತ್ತು ನೀವು ನಿಜವಾಗಿ ನಿಮ್ಮ ಮೊಬೈಲ್ ಫೋನ್ ಅನ್ನು ತೆರೆದರೆ ಅದರಲ್ಲಿ ಕೆಲವೇ ಐಸಿ ಗಳು ಇರುವುದನ್ನು ನೀವು ನೋಡುತ್ತೀರಿ ಮತ್ತು ಕಾರಣವೆಂದರೆ ಈ ಪ್ರತಿಯೊಂದು ಐಸಿ ಗಳು ವಿಭಿನ್ನ ಕಾರ್ಯಗಳನ್ನು ಹೊಂದಿವೆ So in prior years previous prior to the System on Chip type of architecture you would have a different IC present for each of these modules and therefore the size of your entire design would be quite large right Now with the advent of the System on Chip and lot of all of this components put into a single chip the size has reduced considerably and this size actually cost a large number of different opportunities for example the size of mobile phones etc have shrunk thanks to this particular technology So now we go into a big more detail about the ARM Trustzone ಆದ್ದರಿಂದ ಹಿಂದಿನ ವರ್ಷಗಳಲ್ಲಿ ಸಿಸ್ಟಮ್ ಆನ್ ಚಿಪ್ ಪ್ರಕಾರದ ಆರ್ಕಿಟೆಕ್ಚರ್ ಗೆ ಮುಂಚಿತವಾಗಿ ನೀವು ಈ ಪ್ರತಿಯೊಂದು ಮಾಡ್ಯೂಲ್ ಗಳಿಗೆ ವಿಭಿನ್ನ ಐಸಿ ಅನ್ನು ಹೊಂದಿರುತ್ತೀರಿ ಮತ್ತು ಆದ್ದರಿಂದ ನಿಮ್ಮ ಸಂಪೂರ್ಣ ವಿನ್ಯಾಸದ ಗಾತ್ರವು ಸಾಕಷ್ಟು ದೊಡ್ಡದಾಗಿರುತ್ತದೆ ಈಗ ಸಿಸ್ಟಮ್ ಆನ್ ಚಿಪ್ನ ಆಗಮನದಿಂದ ಮತ್ತು ಈ ಎಲ್ಲಾ ಘಟಕಗಳನ್ನು ಒಂದೇ ಚಿಪ್ ಗೆ ಹಾಕಿದಾಗ ಗಾತ್ರವು ಗಣನೀಯವಾಗಿ ಕಡಿಮೆಯಾಗಿದೆ ಮತ್ತು ಈ ಗಾತ್ರವು ವಾಸ್ತವವಾಗಿ ಹೆಚ್ಚಿನ ಸಂಖ್ಯೆಯ ವಿವಿಧ ಅವಕಾಶಗಳನ್ನು ವೆಚ್ಚ ಮಾಡಿದೆ ಉದಾಹರಣೆಗೆ ಮೊಬೈಲ್ ಫೋನ್ ಗಳ ಗಾತ್ರವು ಕುಗ್ಗಿದೆ ತಂತ್ರಜ್ಞಾನಕ್ಕೆ ಧನ್ಯವಾದಗಳು ಈಗ ನಾವು ಆರ್ಮ್ ಟ್ರಸ್ಟ್ ಜೋನ್ ಕುರಿತು ಹೆಚ್ಚಿನ ವಿವರಗಳಿಗೆ ಹೋಗುತ್ತೇವೆ So the ARM Trustzone essentially creates two partitions It creates a normal world and a secure world so the figure looks something like this so in the normal world is where you would have your typical operating system like your Android operating system or IOS and you would be running your typical tasks like your Whatsapp or anything else so all of them run in this normal world Now you would have a secure world as well which would run your sensitive task so all your sensitive operations such as for example encryption or entering sensitive data like passwords or OTP numbers would be handled by the secure world ಆದ್ದರಿಂದ ಆರ್ಮ್ ಟ್ರಸ್ಟ್ ಜೋನ್ ಮೂಲಭೂತವಾಗಿ ಎರಡು ವಿಭಾಗಗಳನ್ನು ರಚಿಸುತ್ತದೆ ಇದು ಸಾಮಾನ್ಯ ಜಗತ್ತು ಮತ್ತು ಸುರಕ್ಷಿತ ಜಗತ್ತನ್ನು ಸೃಷ್ಟಿಸುತ್ತದೆ ಆದ್ದರಿಂದ ಆಕೃತಿಯು ಈ ರೀತಿ ಕಾಣುತ್ತದೆ ಆದ್ದರಿಂದ ಸಾಮಾನ್ಯ ಜಗತ್ತಿನಲ್ಲಿ ನಿಮ್ಮ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಅಥವಾ ಐಓಯಸ್ ನಂತಹ ನಿಮ್ಮ ವಿಶಿಷ್ಟ ಆಪರೇಟಿಂಗ್ ಸಿಸ್ಟಮ್ ಅನ್ನು ನೀವು ಹೊಂದಿದ್ದೀರಿ ಮತ್ತು ನಿಮ್ಮ ವಾಟ್ಸಾಪ್ ಅಥವಾ ಯಾವುದಾದರೂ ನಿಮ್ಮ ವಿಶಿಷ್ಟ ಕಾರ್ಯಗಳನ್ನು ನೀವು ಚಾಲನೆ ಮಾಡುತ್ತಿದ್ದೀರಿ ಆದ್ದರಿಂದ ಅವೆಲ್ಲವೂ ಈ ಸಾಮಾನ್ಯ ಜಗತ್ತಿನಲ್ಲಿ ರನ್ ಆಗುತ್ತವೆ ಈಗ ನೀವು ಸುರಕ್ಷಿತ ಜಗತ್ತನ್ನು ಹೊಂದಿದ್ದೀರಿ ಮತ್ತು ಅದು ನಿಮ್ಮ ಸೂಕ್ಷ್ಮ ಕಾರ್ಯವನ್ನು ನಿರ್ವಹಿಸುತ್ತದೆ ಆದ್ದರಿಂದ ನಿಮ್ಮ ಎಲ್ಲಾ ಸೂಕ್ಷ್ಮ ಕಾರ್ಯಾಚರಣೆಗಳಾದ ಎನ್ಕ್ರಿಪ್ಶನ್ ಅಥವಾ ಪಾಸ್ವರ್ಡ್ ಗಳು ಅಥವಾ ಒಟಿಪಿ ಸಂಖ್ಯೆಗಳಂತಹ ಸೂಕ್ಷ್ಮ ಡೇಟಾ ವನ್ನು ನಮೂದಿಸುವುದು ಸುರಕ್ಷಿತ ಪ್ರಪಂಚದಿಂದ ನಿರ್ವಹಿಸಲ್ಪಡುತ್ತದೆ So for example you could consider this right so you would have normal world applications and whenever for example you require to do some sensitive operation the processor shifts to the secure world you enter your password which gets authenticated or you enter your OTP or do an encryption which further gets verified and then once it is verified you switch back to the normal world So ARM provides this particular environment and provides and manages this switching between normal world and secure world I think hardware is built in such a way that the normal world applications will not be able to access or is totally isolated from the secure world applications and therefore all the sensitive information and secure computations which is done in the secure world is completely isolated and completely independent of the normal world operations ಉದಾಹರಣೆಗೆ ನೀವು ಈ ಹಕ್ಕನ್ನು ಪರಿಗಣಿಸಬಹುದು ಆದ್ದರಿಂದ ನೀವು ಸಾಮಾನ್ಯ ಪ್ರಪಂಚದ ಅಪ್ಲಿಕೇಶನ್ ಗಳನ್ನು ಹೊಂದಿದ್ದೀರಿ ಮತ್ತು ಉದಾಹರಣೆಗೆ ನೀವು ಕೆಲವು ಸೂಕ್ಷ್ಮ ಕಾರ್ಯಾಚರಣೆಯನ್ನು ಮಾಡಲು ಅಗತ್ಯವಿರುವಾಗ ಪ್ರೊಸೆಸರ್ ಸುರಕ್ಷಿತ ಜಗತ್ತಿಗೆ ಸ್ಥಳಾಂತರಗೊಳ್ಳುತ್ತದೆ ನಿಮ್ಮ ಪಾಸ್ವರ್ಡ್ ಅನ್ನು ನೀವು ದೃಢೀಕರಿಸಿದ ನಂತರ ನಮೂದಿಸಿ ಅಥವಾ ನಿಮ್ಮ ಒಟಿಪಿ ಅನ್ನು ನಮೂದಿಸಿ ಅಥವಾ ಎನ್ಕ್ರಿಪ್ಶನ್ ಮಾಡಿ ಮತ್ತಷ್ಟು ಪರಿಶೀಲಿಸಲಾಗುತ್ತದೆ ಮತ್ತು ಒಮ್ಮೆ ಪರಿಶೀಲಿಸಿದ ನಂತರ ನೀವು ಸಾಮಾನ್ಯ ಜಗತ್ತಿಗೆ ಹಿಂತಿರುಗುತ್ತೀರಿ ಆದ್ದರಿಂದ ಆರ್ಮ್ ಈ ನಿರ್ದಿಷ್ಟ ಪರಿಸರವನ್ನು ಒದಗಿಸುತ್ತದೆ ಮತ್ತು ಸಾಮಾನ್ಯ ಪ್ರಪಂಚ ಮತ್ತು ಸುರಕ್ಷಿತ ಪ್ರಪಂಚದ ನಡುವೆ ಈ ಸ್ವಿಚಿಂಗ್ ಅನ್ನು ಒದಗಿಸುತ್ತದೆ ಮತ್ತು ನಿರ್ವಹಿಸುತ್ತದೆ ಸಾಮಾನ್ಯ ಪ್ರಪಂಚದ ಅಪ್ಲಿಕೇಶನ್ ಗಳು ಪ್ರವೇಶಿಸಲು ಸಾಧ್ಯವಾಗುವುದಿಲ್ಲ ಅಥವಾ ಸುರಕ್ಷಿತ ಪ್ರಪಂಚದ ಅಪ್ಲಿಕೇಶನ್ ಗಳಿಂದ ಸಂಪೂರ್ಣವಾಗಿ ಪ್ರತ್ಯೇಕಿಸಲ್ಪಟ್ಟಿರುವ ರೀತಿಯಲ್ಲಿ ಹಾರ್ಡ್ವೇರ್ ಅನ್ನು ನಿರ್ಮಿಸಲಾಗಿದೆ ಎಂದು ನಾನು ಭಾವಿಸುತ್ತೇನೆ ಮತ್ತು ಆದ್ದರಿಂದ ಸುರಕ್ಷಿತ ಜಗತ್ತಿನಲ್ಲಿ ಮಾಡಲಾದ ಎಲ್ಲಾ ಸೂಕ್ಷ್ಮ ಮಾಹಿತಿ ಮತ್ತು ಸುರಕ್ಷಿತ ಲೆಕ್ಕಾಚಾರಗಳು ಸಂಪೂರ್ಣವಾಗಿ ಪ್ರತ್ಯೇಕವಾಗಿರುತ್ತವೆ ಮತ್ತು ಸಂಪೂರ್ಣವಾಗಿ ಸಾಮಾನ್ಯ ಪ್ರಪಂಚದ ಕಾರ್ಯಾಚರಣೆಗಳಿಂದ ಸ್ವತಂತ್ರವಾಗಿದೆ So thus any software vulnerability or any malicious code any malware present in the normal world cannot steal information ok not affect the secure world operations ಆದ್ದರಿಂದ ಯಾವುದೇ ಸಾಫ್ಟ್ವೇರ್ ದುರ್ಬಲತೆ ಅಥವಾ ಯಾವುದೇ ದುರುದ್ದೇಶಪೂರಿತ ಕೋಡ್ ಸಾಮಾನ್ಯ ಜಗತ್ತಿನಲ್ಲಿ ಇರುವ ಯಾವುದೇ ಮಾಲ್ವೇರ್ ಮಾಹಿತಿಯನ್ನು ಕದಿಯಲು ಸಾಧ್ಯವಿಲ್ಲ ಸರಿ ಸುರಕ್ಷಿತ ಪ್ರಪಂಚದ ಕಾರ್ಯಾಚರಣೆಗಳ ಮೇಲೆ ಪರಿಣಾಮ ಬೀರುವುದಿಲ್ಲ So just to take an example of how it would typically look like so let us say we have an ARMORY application as shown over here so the ARMORY application runs in the normal world so we call the operating system present in the normal world as the Rich OS So your typical Android operating system or the IOS operating system is the Rich OS so we call this the Rich OS because it is filled with various features and most of your applications would be running in this rich OS and making use of the various features that are supported by that particular operating system ಆದ್ದರಿಂದ ಇದು ಸಾಮಾನ್ಯವಾಗಿ ಹೇಗೆ ಕಾಣುತ್ತದೆ ಎಂಬುದಕ್ಕೆ ಉದಾಹರಣೆಯನ್ನು ತೆಗೆದುಕೊಳ್ಳಲು ನಾವು ಇಲ್ಲಿ ತೋರಿಸಿರುವಂತೆ ನಾವು ಆರ್ಮ್ಒರಿ ಅಪ್ಲಿಕೇಶನ್ ಅನ್ನು ಹೊಂದಿದ್ದೇವೆ ಎಂದು ಹೇಳೋಣ ಆದ್ದರಿಂದ ಆರ್ಮ್ಒರಿ ಅಪ್ಲಿಕೇಶನ್ ಸಾಮಾನ್ಯ ಜಗತ್ತಿನಲ್ಲಿ ಚಲಿಸುತ್ತದೆ ಆದ್ದರಿಂದ ನಾವು ಸಾಮಾನ್ಯ ಜಗತ್ತಿನಲ್ಲಿ ಇರುವ ಆಪರೇಟಿಂಗ್ ಸಿಸ್ಟಮ್ ಅನ್ನು ರಿಚ್ ಓಎಸ್ ಎಂದು ಕರೆಯುತ್ತೇವೆ ಆದ್ದರಿಂದ ನಿಮ್ಮ ವಿಶಿಷ್ಟವಾದ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಅಥವಾ ಐಒಎಸ್ ಆಪರೇಟಿಂಗ್ ಸಿಸ್ಟಮ್ ರಿಚ್ ಓಎಸ್ ಆಗಿದೆ ಆದ್ದರಿಂದ ನಾವು ಇದನ್ನು ರಿಚ್ ಓಎಸ್ ಎಂದು ಕರೆಯುತ್ತೇವೆ ಏಕೆಂದರೆ ಇದು ವಿವಿಧ ವೈಶಿಷ್ಟ್ಯಗಳಿಂದ ತುಂಬಿರುತ್ತದೆ ಮತ್ತು ನಿಮ್ಮ ಹೆಚ್ಚಿನ ಅಪ್ಲಿಕೇಶನ್ ಗಳು ಈ ಶ್ರೀಮಂತ ಓಎಸ್ನಲ್ಲಿ ಚಾಲನೆಯಾಗುತ್ತವೆ ಮತ್ತು ವಿವಿಧ ವೈಶಿಷ್ಟ್ಯಗಳನ್ನು ಬಳಸಿಕೊಳ್ಳುತ್ತವೆ ನಿರ್ದಿಷ್ಟ ಆಪರೇಟಿಂಗ್ ಸಿಸ್ಟಮ್ ನಿಂದ ಬೆಂಬಲಿತವಾಗಿದೆ So let us say we have this ARMORY application running from our Rich OS and there is one button over here which says that the user has to enter a PIN so when this button is pressed there is a switch from the Rich OS that is in the normal world to the secure world and in such a case and there would be an execution in the Trusted Environment So in this particular mode or the secure world it would pop up a window like this and request the user to enter a PIN so all of this transactions in the secure world is completely isolated or completely done securely and not accessible from any of the applications present in the normal world ಆದ್ದರಿಂದ ನಾವು ನಮ್ಮ ರಿಚ್ ಓಎಸ್ ನಿಂದ ಈ ಆರ್ಮ್ಒರಿ ಅಪ್ಲಿಕೇಶನ್ ಅನ್ನು ಹೊಂದಿದ್ದೇವೆ ಎಂದು ಹೇಳೋಣ ಮತ್ತು ಇಲ್ಲಿ ಒಂದು ಬಟನ್ ಇದೆ ಅದು ಬಳಕೆದಾರರು ಪಿನ್ ಅನ್ನು ನಮೂದಿಸಬೇಕು ಎಂದು ಹೇಳುತ್ತದೆ ಆದ್ದರಿಂದ ಈ ಬಟನ್ ಅನ್ನು ಒತ್ತಿದಾಗ ಸಾಮಾನ್ಯವಾಗಿರುವ ರಿಚ್ ಓಎಸ್ ನಿಂದ ಸ್ವಿಚ್ ಇರುತ್ತದೆ ಪ್ರಪಂಚವು ಸುರಕ್ಷಿತ ಜಗತ್ತಿಗೆ ಮತ್ತು ಅಂತಹ ಸಂದರ್ಭದಲ್ಲಿ ಮತ್ತು ಟ್ರಸ್ಟೆಡ್ ಎನ್ವಿರಾನ್ಮೆಂಟ್ ದಲ್ಲಿ ಎಸ್ಎಕ್ಯುಷನ್ ಇರುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ಮೋಡ್ ಅಥವಾ ಸುರಕ್ಷಿತ ಜಗತ್ತಿನಲ್ಲಿ ಇದು ಈ ರೀತಿಯ ವಿಂಡೋ ವನ್ನು ಪಾಪ್ ಅಪ್ ಮಾಡುತ್ತದೆ ಮತ್ತು ಪಿನ್ ಅನ್ನು ನಮೂದಿಸಲು ಬಳಕೆದಾರರನ್ನು ವಿನಂತಿಸುತ್ತದೆ ಆದ್ದರಿಂದ ಸುರಕ್ಷಿತ ಜಗತ್ತಿನಲ್ಲಿ ಈ ಎಲ್ಲಾ ವಹಿವಾಟುಗಳನ್ನು ಸಂಪೂರ್ಣವಾಗಿ ಪ್ರತ್ಯೇಕಿಸಲಾಗಿದೆ ಅಥವಾ ಸಂಪೂರ್ಣವಾಗಿ ಸುರಕ್ಷಿತವಾಗಿ ಮಾಡಲಾಗುತ್ತದೆ ಮತ್ತು ಪ್ರಸ್ತುತ ಯಾವುದೇ ಅಪ್ಲಿಕೇಶನ್ ಗಳಿಂದ ಸಾಮಾನ್ಯ ಜಗತ್ತಿನಲ್ಲಿ ಪ್ರವೇಶಿಸಲಾಗುವುದಿಲ್ಲ Even the Android or IOS switch OS running from your normal world would not be able to have access to the PIN which is entered by the user So once the PIN is entered through the display driver and the input driver there would be a Trusted user interface which actually reads this information and pass on to the trusted application which then authenticates the PIN using keys which are stored in the trusted environment if the authentication is right then the and ok message is sent back to the normal world application that is the ARMORY application and the user of this application would then continue to use this application ನಿಮ್ಮ ಸಾಮಾನ್ಯ ಪ್ರಪಂಚದಿಂದ ಚಾಲನೆಯಲ್ಲಿರುವ ಆಂಡ್ರಾಯ್ಡ್ ಅಥವಾ ಐಒಎಸ್ ಸ್ವಿಚ್ ಓಎಸ್ ಸಹ ಬಳಕೆದಾರರು ನಮೂದಿಸಿದ ಪಿನ್ ಗೆ ಪ್ರವೇಶವನ್ನು ಹೊಂದಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಡಿಸ್ಪ್ಲೇ ಡ್ರೈವರ್ ಮತ್ತು ಇನ್ಪುಟ್ ಡ್ರೈವರ್ ಮೂಲಕ ಪಿನ್ ನಮೂದಿಸಿದ ನಂತರ ವಿಶ್ವಾಸಾರ್ಹ ಬಳಕೆದಾರ ಇಂಟರ್ಫೇಸ್ ಇರುತ್ತದೆ ಅದು ಈ ಮಾಹಿತಿಯನ್ನು ನಿಜವಾಗಿ ಓದುತ್ತದೆ ಮತ್ತು ವಿಶ್ವಾಸಾರ್ಹ ಅಪ್ಲಿಕೇಶನ್ ಗೆ ರವಾನಿಸುತ್ತದೆ ಅದು ನಂತರ ದೃಢೀಕರಣವು ಸರಿಯಾಗಿದ್ದರೆ ಟ್ರಸ್ಟೆಡ್ ಎನ್ವಿರಾನ್ಮೆಂಟ್ ನ್ನಲ್ಲಿ ಸಂಗ್ರಹವಾಗಿರುವ ಕೀ ಗಳನ್ನು ಬಳಸಿಕೊಂಡು ಪಿನ್ ಅನ್ನು ದೃಢೀಕರಿಸುತ್ತದೆ ಮತ್ತು ಸರಿ ಎಂಬ ಸಂದೇಶವನ್ನು ಆರ್ಮ್ಒರಿ ಅಪ್ಲಿಕೇಶನ್ ಆಗಿರುವ ಸಾಮಾನ್ಯ ಪ್ರಪಂಚದ ಅಪ್ಲಿಕೇಶನ್ ಗೆ ಹಿಂತಿರುಗಿಸಲಾಗುತ್ತದೆ ಮತ್ತು ಈ ಅಪ್ಲಿಕೇಶನ್ ನ ಬಳಕೆದಾರರು ನಂತರ ಈ ಅಪ್ಲಿಕೇಶನ್ ಅನ್ನು ಬಳಸುವುದನ್ನು ಮುಂದುವರಿಸುತ್ತಾರೆ So what you see over here is that because of the Trustzone which is supported by the ARM all the activities all the keys all the authentication which is done in this trusted environment I mean the secure world is completely isolated from the user world applications So the keys and so on are secure in spite of any malicious code that is present in the normal world system so even if your Android or IOS is compromised still the key is stored in the trusted environment is still safe and secure ಆದ್ದರಿಂದ ನೀವು ಇಲ್ಲಿ ನೋಡುತ್ತಿರುವುದು ಆರ್ಮ್ ನಿಂದ ಬೆಂಬಲಿತವಾಗಿರುವ ಟ್ರಸ್ಟ್ಝೋನ್ trustzone ನಿಂದಾಗಿ ಎಲ್ಲಾ ಚಟುವಟಿಕೆಗಳು ಎಲ್ಲಾ ಕೀ ಗಳ ಎಲ್ಲಾ ದೃಢೀಕರಣವನ್ನು ಈ ಟ್ರಸ್ಟೆಡ್ ಎನ್ವಿರಾನ್ಮೆಂಟ್ ನಲ್ಲಿ ಮಾಡಲಾಗುತ್ತದೆ ಅಂದರೆ ಸುರಕ್ಷಿತ ಪ್ರಪಂಚವು ಬಳಕೆದಾರರ ಪ್ರಪಂಚದ ಅಪ್ಲಿಕೇಶನ್ಗಳಿಂದ ಸಂಪೂರ್ಣವಾಗಿ ಪ್ರತ್ಯೇಕವಾಗಿದೆ ಆದ್ದರಿಂದ ಸಾಮಾನ್ಯ ಪ್ರಪಂಚದ ವ್ಯವಸ್ಥೆಯಲ್ಲಿ ಇರುವ ಯಾವುದೇ ದುರುದ್ದೇಶಪೂರಿತ ಕೋಡ್ ನ ಹೊರತಾಗಿಯೂ ಕೀಗಳು ಮತ್ತು ಮುಂತಾದವುಗಳು ಸುರಕ್ಷಿತವಾಗಿರುತ್ತವೆ ಆದ್ದರಿಂದ ನಿಮ್ಮ Android ಅಥವಾ ಐಓಯಸ್ ರಾಜಿ ಮಾಡಿಕೊಂಡಿದ್ದರೂ ಸಹ ಕೀ ಟ್ರಸ್ಟೆಡ್ ಎನ್ವಿರಾನ್ಮೆಂಟ್ ನಲ್ಲಿ ಇನ್ನೂ ಸುರಕ್ಷಿತ ಮತ್ತು ಸುರಕ್ಷಿತವಾಗಿರುತ್ತದೆ So we look a little bit about how ARM actually manages this to have two environments secured and the normal world environment within the same processor So essentially this two environments work in a time sliced manner so there is switch from the secure world to the normal world and vice versa further there is a new mode of operation that has been introduced known as Monitor mode which essentially gets invoked whenever there is a switch from one mode to another on return so there are two ways in which this mode switching is triggered by first way is by software by an instruction known as the Secure Monitoring Call or this SMC instruction second you could also have hardware interrupts or exceptions which occur and this could also be to switching from of modes from normal to secure ಆದ್ದರಿಂದ ಎರಡು ಪರಿಸರಗಳನ್ನು ಸುರಕ್ಷಿತಗೊಳಿಸಲು ಮತ್ತು ಅದೇ ಪ್ರೊಸೆಸರ್ ನಲ್ಲಿ ಸಾಮಾನ್ಯ ವಿಶ್ವ ಪರಿಸರವನ್ನು ಹೊಂದಲು ಆರ್ಮ್ ಇದನ್ನು ಹೇಗೆ ನಿರ್ವಹಿಸುತ್ತದೆ ಎಂಬುದರ ಕುರಿತು ನಾವು ಸ್ವಲ್ಪ ನೋಡುತ್ತೇವೆ ಆದ್ದರಿಂದ ಮೂಲಭೂತವಾಗಿ ಈ ಎರಡು ಪರಿಸರಗಳು ಸಮಯ ಸ್ಲೈಸ್ಡ್ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ ಆದ್ದರಿಂದ ಸುರಕ್ಷಿತ ಪ್ರಪಂಚದಿಂದ ಸಾಮಾನ್ಯ ಜಗತ್ತಿಗೆ ಬದಲಾಯಿಸಬಹುದು ಮತ್ತು ಪ್ರತಿಯಾಗಿ ಮಾನಿಟರ್ ಮೋಡ್ ಎಂದು ಕರೆಯಲ್ಪಡುವ ಒಂದು ಹೊಸ ಕಾರ್ಯಾಚರಣೆಯ ವಿಧಾನವನ್ನು ಪರಿಚಯಿಸಲಾಗಿದೆ ಅದು ಅಗತ್ಯವಾಗಿ ಬಂದಾಗಲೆಲ್ಲಾ ಕರೆಯಲ್ಪಡುತ್ತದೆ ಹಿಂತಿರುಗಿದ ನಂತರ ಒಂದು ಮೋಡ್ ನಿಂದ ಇನ್ನೊಂದಕ್ಕೆ ಬದಲಿಸಿ ಆದ್ದರಿಂದ ಈ ಮೋಡ್ ಸ್ವಿಚಿಂಗ್ ಈ ಮೋಡ್ ಸ್ವಿಚಿಂಗ್ ಅನ್ನು ಮೊದಲ ರೀತಿಯಲ್ಲಿ ಟ್ರಿಗ್ಗರ್ ಮಾಡುವ ಎರಡು ವಿಧಾನಗಳಿವೆ ಸೆಕ್ಯೂರ್ ಮಾನಿಟರಿಂಗ್ ಕಾಲ್ ಅಥವಾ ಈ ಎಸ್ ಎಂ ಸಿ ಸೂಚನೆಯ ಸಾಫ್ಟ್ವೇರ್ ಮೂಲಕ ಎರಡನೆಯದು ನೀವು ಹಾರ್ಡ್ವೇರ್ ಅಡಚಣೆಗಳು ಅಥವಾ ವಿನಾಯಿತಿಗಳನ್ನು ಹೊಂದಿರಬಹುದು ಮತ್ತು ಇದು ಮೋಡ್ ಗಳಿಂದ ಸಾಮಾನ್ಯದಿಂದ ಸುರಕ್ಷಿತಕ್ಕೆ ಬದಲಾಯಿಸುವುದು ಕೂಡ ಆಗಿರಬಹುದು Now the Monitor mode is a crucial role during this mode switching first what it does is that it saves the state of the current world that is either normal world or the secure world and restores the state of the world that is switched to so the restoration is done when there is a return from an exception So for example whenever there is let us say that an interrupt occurs the first thing that gets executed is code present in the Monitor mode So the Monitor mode will identify the interrupt that has occurred it would save the context of the current world that is if when application is running in the normal world the registers corresponding to that particular application is saved in the Monitor mode and then there is a context switch to the secure world and the interrupt routine corresponding to that particular interrupt is then executed ಈಗ ಮಾನಿಟರ್ ಮೋಡ್ ಈ ಮೋಡ್ ಸ್ವಿಚಿಂಗ್ ಸಮಯದಲ್ಲಿ ನಿರ್ಣಾಯಕ ಪಾತ್ರವಾಗಿದೆ ಅದು ಏನು ಮಾಡುತ್ತದೆ ಎಂದರೆ ಅದು ಸಾಮಾನ್ಯ ಪ್ರಪಂಚ ಅಥವಾ ಸುರಕ್ಷಿತ ಪ್ರಪಂಚದ ಪ್ರಸ್ತುತ ಪ್ರಪಂಚದ ಸ್ಥಿತಿಯನ್ನು ಉಳಿಸುತ್ತದೆ ಮತ್ತು ಮರುಸ್ಥಾಪಿಸಲ್ಪಟ್ಟ ಪ್ರಪಂಚದ ಸ್ಥಿತಿಯನ್ನು ಮರುಸ್ಥಾಪನೆಯನ್ನು ಮಾಡಲಾಗುತ್ತದೆ ಎಕ್ಸೆಪ್ಶನ್ ನಿಂದ ಹಿಂತಿರುಗಿದಾಗ ಆದ್ದರಿಂದ ಉದಾಹರಣೆಗೆ ಅಡಚಣೆ ಉಂಟಾದಾಗ ಮಾನಿಟರ್ ಮೋಡ್ ನಲ್ಲಿರುವ ಕೋಡ್ ಕಾರ್ಯಗತಗೊಳ್ಳುವ ಮೊದಲ ವಿಷಯವಾಗಿದೆ ಎಂದು ಹೇಳೋಣ ಆದ್ದರಿಂದ ಮಾನಿಟರ್ ಮೋಡ್ ಸಂಭವಿಸಿದ ಅಡಚಣೆಯನ್ನು ಗುರುತಿಸುತ್ತದೆ ಅದು ಪ್ರಸ್ತುತ ಪ್ರಪಂಚದ ಸಂದರ್ಭವನ್ನು ಉಳಿಸುತ್ತದೆ ಅಂದರೆ ಸಾಮಾನ್ಯ ಜಗತ್ತಿನಲ್ಲಿ ಅಪ್ಲಿಕೇಶನ್ ಚಾಲನೆಯಲ್ಲಿರುವಾಗ ನಿರ್ದಿಷ್ಟ ಅಪ್ಲಿಕೇಶನ್ ಗೆ ಅನುಗುಣವಾದ ರೆಜಿಸ್ಟರ್ ಗಳನ್ನು ಮಾನಿಟರ್ ಮೋಡ್ ನಲ್ಲಿ ಉಳಿಸಲಾಗುತ್ತದೆ ಮತ್ತು ನಂತರ ಒಂದು ಸಂದರ್ಭವನ್ನು ಸುರಕ್ಷಿತ ಜಗತ್ತಿಗೆ ಬದಲಾಯಿಸಲಾಗುತ್ತದೆ ಮತ್ತು ನಿರ್ದಿಷ್ಟ ಅಡಚಣೆಗೆ ಅನುಗುಣವಾದ ಅಡಚಣೆಯ ದಿನಚರಿಯನ್ನು ನಂತರ ಕಾರ್ಯಗತಗೊಳಿಸಲಾಗುತ್ತದೆ After that interrupt service routine is executed and the interrupt gets handled there is a return from exception instruction that gets executed now this would result in the Monitor mode getting executed again and then the monitor would restore the state of the application that is executing Now in order to keep track of the mode of operation the ARM has a particular bit known as the NS bit so the NS bit present in the configuration register indicates whether it is a normal world or the operating world that is currently being executed So for instance if the NS bit is equal to 1 it indicates that the processor is in the normal world if the NS bit is set to 0 that would indicate a secure world operation ಆ ಇಂಟರಪ್ಟ್ ಸೇವೆಯ ದಿನಚರಿಯನ್ನು ಕಾರ್ಯಗತಗೊಳಿಸಿದ ನಂತರ ಮತ್ತು ಅಡಚಣೆಯನ್ನು ನಿರ್ವಹಿಸಿದ ನಂತರ ಈಗ ಕಾರ್ಯಗತಗೊಳ್ಳುವ ವಿನಾಯಿತಿ ಸೂಚನೆಯಿಂದ ಹಿಂತಿರುಗುವಿಕೆ ಇರುತ್ತದೆ ಇದು ಮಾನಿಟರ್ ಮೋಡ್ ಅನ್ನು ಮತ್ತೆ ಕಾರ್ಯಗತಗೊಳಿಸುವುದಕ್ಕೆ ಕಾರಣವಾಗುತ್ತದೆ ಮತ್ತು ನಂತರ ಮಾನಿಟರ್ ಕಾರ್ಯಗತಗೊಳಿಸುತ್ತಿರುವ ಅಪ್ಲಿಕೇಶನ್ ನ ಸ್ಥಿತಿಯನ್ನು ಮರುಸ್ಥಾಪಿಸುತ್ತದೆ ಈಗ ಕಾರ್ಯಾಚರಣೆಯ ಮೋಡ್ ಅನ್ನು ಟ್ರ್ಯಾಕ್ ಮಾಡಲು ಆರ್ಮ್ ಒಂದು ನಿರ್ದಿಷ್ಟ ಬಿಟ್ ಅನ್ನು ಎನ್ ಯಸ್ ಬಿಟ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಕಾನ್ಫಿಗರೇಶನ್ ರಿಜಿಸ್ಟರ್ ನಲ್ಲಿರುವ ಎನ್ ಯಸ್ ಬಿಟ್ ಇದು ಸಾಮಾನ್ಯ ಜಗತ್ತೇ ಅಥವಾ ಪ್ರಸ್ತುತ ಕಾರ್ಯಗತಗೊಳ್ಳುತ್ತಿರುವ ಆಪರೇಟಿಂಗ್ ಜಗತ್ತೇ ಎಂದು ಸೂಚಿಸುತ್ತದೆ ಆದ್ದರಿಂದ ಉದಾಹರಣೆಗೆ ಎನ್ ಯಸ್ ಬಿಟ್ 1 ಕ್ಕೆ ಸಮನಾಗಿದ್ದರೆ ಪ್ರೊಸೆಸರ್ ಸಾಮಾನ್ಯ ಜಗತ್ತಿನಲ್ಲಿದೆ ಎಂದು ಸೂಚಿಸುತ್ತದೆ ಎನ್ ಯಸ್ ಬಿಟ್ ಅನ್ನು 0 ಗೆ ಹೊಂದಿಸಿದರೆ ಅದು ಸುರಕ್ಷಿತ ವಿಶ್ವ ಕಾರ್ಯಾಚರಣೆಯನ್ನು ಸೂಚಿಸುತ್ತದೆ Now the NS bit is present in a configuration register or present in the main processor and based on the value of the NS bit the processor over here the Cortex A8 works in either the normal mode or the Secure mode similarly the cache present in the processor is also able to distinguish between memory accesses which are for the normal world and the secure world but there is a lot more things that happen when there is this mode switch one important thing for us is that this NS bit also extends outside this processor component so for example over here we show that the red line indicates that the mode of operation is also transferred to other components present in the System on Chip ಈಗ ಎನ್ ಯಸ್ ಬಿಟ್ ಕಾನ್ಫಿಗರೇಶನ್ ರಿಜಿಸ್ಟರ್ ಅಥವಾ ಮುಖ್ಯ ಪ್ರೊಸೆಸರ್ ನಲ್ಲಿರುತ್ತದೆ ಮತ್ತು ಎನ್ ಯಸ್ ಬಿಟ್ ಪ್ರೊಸೆಸರ್ ನ ಮೌಲ್ಯವನ್ನು ಆಧರಿಸಿ ಇಲ್ಲಿ ಕಾರ್ಟೆಕ್ಸ್ A8 ಸಾಮಾನ್ಯ ಮೋಡ್ ನಲ್ಲಿ ಅಥವಾ ಸೆಕ್ಯೂರ್ ಮೋಡ್ ನಲ್ಲಿ ಕಾರ್ಯನಿರ್ವಹಿಸುತ್ತದೆ ಅದೇ ರೀತಿ ಪ್ರೊಸೆಸರ್ ನಲ್ಲಿರುವ ಕ್ಯಾಶ್ ಸಾಮಾನ್ಯ ಜಗತ್ತು ಮತ್ತು ಸೆಕ್ಯೂರ್ ಜಗತ್ತಿಗೆ ಮೆಮೊರಿ ಆಕ್ಸೆಸ್ ಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸಲು ಸಾಧ್ಯವಾಗುತ್ತದೆ ಆದರೆ ಈ ಮೋಡ್ ಸ್ವಿಚ್ ಇದ್ದಾಗ ಬಹಳಷ್ಟು ಸಂಗತಿಗಳು ಸಂಭವಿಸುತ್ತವೆ ನಮಗೆ ಒಂದು ಪ್ರಮುಖ ವಿಷಯವೆಂದರೆ ಈ ಎನ್ಎಸ್ ಬಿಟ್ ಈ ಪ್ರೊಸೆಸರ್ ಘಟಕದ ಹೊರಗೆ ವಿಸ್ತರಿಸುತ್ತದೆ ಸಿಸ್ಟಂ ಆನ್ ಚಿಪ್ ನಲ್ಲಿರುವ ಇತರ ಘಟಕಗಳಿಗೆ ಕಾರ್ಯಾಚರಣೆಯ ವಿಧಾನವನ್ನು ಸಹ ವರ್ಗಾಯಿಸಲಾಗಿದೆ ಎಂದು ಕೆಂಪು ರೇಖೆಯು ಸೂಚಿಸುತ್ತದೆ ಎಂದು ನಾವು ಇಲ್ಲಿ ತೋರಿಸುತ್ತೇವೆ So thus other components would also be able to distinguish between a secure world operation and a normal world operation so for example and important thing for us or we will see later is that memory controller present in the System on Chip would be able to distinguish between memory access which is made to a normal world operation and a memory access made to a secure world operation ಆದ್ದರಿಂದ ಇತರ ಘಟಕಗಳು ಸೆಕ್ಯೂರ್ ವರ್ಲ್ಡ್ ಕಾರ್ಯಾಚರಣೆ ಮತ್ತು ನಾರ್ಮಲ್ ವರ್ಲ್ಡ್ ಕಾರ್ಯಾಚರಣೆಯ ನಡುವಿನ ವ್ಯತ್ಯಾಸವನ್ನು ಗುರುತಿಸಲು ಸಾಧ್ಯವಾಗುತ್ತದೆ ಉದಾಹರಣೆಗೆ ಮತ್ತು ನಮಗೆ ಮುಖ್ಯವಾದ ವಿಷಯ ಅಥವಾ ನಾವು ನಂತರ ನೋಡುತ್ತೇವೆ ಎಂದರೆ ಸಿಸ್ಟಮ್ ಆನ್ ಚಿಪ್ ನಲ್ಲಿರುವ ಮೆಮೊರಿ ನಿಯಂತ್ರಕವು ನಾರ್ಮಲ್ ವರ್ಲ್ಡ್ ಕಾರ್ಯಾಚರಣೆಗೆ ಮಾಡಲಾದ ಮೆಮೊರಿಯ ಪ್ರವೇಶ ಮತ್ತು ಸೆಕ್ಯೂರ್ ವರ್ಲ್ಡ್ ಕಾರ್ಯಾಚರಣೆಗೆ ಮಾಡಿದ ಮೆಮೊರಿ ಪ್ರವೇಶದ ನಡುವೆ ವ್ಯತ್ಯಾಸವನ್ನು ಗುರುತಿಸಲು ಸಾಧ್ಯವಾಗುತ್ತದೆ Now so we look at a little more detail about the memory management present with Trustzone as we have seen that the CPU core that is a Cortex A8 will be switching from the secure world and the normal world and the NS bit present in the CPU configuration register would identify which world is executed Now every time there is load of store instruction from one of these codes either the secure world or the normal world mode of operation So whenever there is an instruction from one of these worlds either the secure world or normal world What is done is that there is a virtual address put out on the bus so this virtual address goes into the memory management unit so a typical 32 bit ARM core would put out a 32 bit virtual address on this particular bus Now with Trustzone enabled processors an additional bit known as the NSTID bit the 33rd bit put the also put out on the bus so this particular bit would identify the current state of the processor ಕಾರ್ಟೆಕ್ಸ್ A8 ಆಗಿರುವ ಸಿ ಪಿ ಯು ಕೋರ್ ಸುರಕ್ಷಿತ ಪ್ರಪಂಚದಿಂದ ಮತ್ತು ಸಾಮಾನ್ಯ ಪ್ರಪಂಚದಿಂದ ಮತ್ತು ಸಿ ಪಿ ಯು ಕಾನ್ಫಿಗರೇಶನ್ ರಿಜಿಸ್ಟರ್ ನಲ್ಲಿರುವ ಎನ್ ಎಸ್ ಬಿಟ್ ನಿಂದ ಬದಲಾಯಿಸುತ್ತದೆ ಎಂದು ನಾವು ನೋಡಿರುವುದರಿಂದ ಈಗ ನಾವು ಟ್ರಸ್ಟ್ಝೋನ್ ನೊಂದಿಗೆ ಇರುವ ಮೆಮೊರಿ ನಿರ್ವಹಣೆಯ ಕುರಿತು ಸ್ವಲ್ಪ ಹೆಚ್ಚು ವಿವರವಾಗಿ ನೋಡುತ್ತೇವೆ ಯಾವ ಪ್ರಪಂಚವನ್ನು ಕಾರ್ಯಗತಗೊಳಿಸಲಾಗಿದೆ ಎಂಬುದನ್ನು ಗುರುತಿಸುತ್ತದೆ ಈಗ ಪ್ರತಿ ಬಾರಿಯೂ ಈ ಕೋಡ್ ಗಳಲ್ಲಿ ಒಂದರಿಂದ ಸೆಕ್ಯೂರ್ ವರ್ಲ್ಡ್ ಅಥವಾ ನಾರ್ಮಲ್ ವರ್ಲ್ಡ್ ಮೋಡ್ ಆಫ್ ಆಪರೇಷನ್ ನಿಂದ ಸ್ಟೋರ್ ಸೂಚನೆಯ ಲೋಡ್ ಇರುತ್ತದೆ ಆದ್ದರಿಂದ ಈ ಪ್ರಪಂಚದ ಯಾವುದಾದರೂ ಒಂದು ಸೂಚನೆಯು ಸೆಕ್ಯೂರ್ ವರ್ಲ್ಡ್ ಅಥವಾ ನಾರ್ಮಲ್ ವರ್ಲ್ಡ್ ನಿಂದ ಬಂದಾಗಲೆಲ್ಲಾ ಏನು ಮಾಡಲಾಗುತ್ತದೆ ಎಂದರೆ ಬಸ್ ನಲ್ಲಿ ವರ್ಚುಯಲ್ ವಿಳಾಸವನ್ನು ಹಾಕಲಾಗುತ್ತದೆ ಆದ್ದರಿಂದ ಈ ವರ್ಚುಯಲ್ ವಿಳಾಸವು ಮೆಮೊರಿ ನಿರ್ವಹಣೆ ಘಟಕಕ್ಕೆ ಹೋಗುತ್ತದೆ ಆದ್ದರಿಂದ ವಿಶಿಷ್ಟವಾದ 32 ಬಿಟ್ ಆರ್ಮ್ ಕೋರ್ ಈ ನಿರ್ದಿಷ್ಟ ಬಸ್ ನಲ್ಲಿ 32 ಬಿಟ್ ವರ್ಚುಯಲ್ ವಿಳಾಸವನ್ನು ಹೊರಹಾಕುತ್ತದೆ ಈಗ ಟ್ರಸ್ಟ್ಝೋನ್ ಸಕ್ರಿಯಗೊಳಿಸಿದ ಪ್ರೊಸೆಸರ್ ಗಳೊಂದಿಗೆ ಎನ್ಎಸ್ಟಿಐಡಿ ಬಿಟ್ ಎಂದು ಕರೆಯಲ್ಪಡುವ ಹೆಚ್ಚುವರಿ ಬಿಟ್ 33 ನೇ ಬಿಟ್ ಅನ್ನು ಬಸ್ ನಲ್ಲಿ ಹಾಕಲಾಗುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ಬಿಟ್ ಪ್ರೊಸೆಸರ್ ನ ಪ್ರಸ್ತುತ ಸ್ಥಿತಿಯನ್ನು ಗುರುತಿಸುತ್ತದೆ It would have a value of zero to indicate that the load of store operation or the instruction that is requested is from the secure world if it is 1 that bit would indicate that the load or store instruction fetch would be from a normal world operation If the NSTID bit set 1 then the NS bit is forced to 1 now this because of this additional NSTID bit which is sent to the MMU the MMU would be able to identify or distinguish between secure world load or store request and a normal world load or store request So based on this NSTID bit the MMU would be able to select page tables or use page tables which are meant for the secure world or the normal world ಸ್ಟೋರ್ ಕಾರ್ಯಾಚರಣೆಯ ಲೋಡ್ ಅಥವಾ ವಿನಂತಿಸಿದ ಸೂಚನೆಯು ಸೆಕ್ಯೂರ್ ವರ್ಲ್ಡ್ ನಿಂದ ಬಂದಿದೆ ಎಂದು ಸೂಚಿಸಲು ಶೂನ್ಯ ಮೌಲ್ಯವನ್ನು ಹೊಂದಿರುತ್ತದೆ ಅದು 1 ಆಗಿದ್ದರೆ ಅದು ಬಿಟ್ ಲೋಡ್ ಅಥವಾ ಸ್ಟೋರ್ ಸೂಚನೆಯನ್ನು ಪಡೆಯುವುದು ನಾರ್ಮಲ್ ವರ್ಲ್ಡ್ ಕಾರ್ಯಾಚರಣೆಯಿಂದ ಎಂದು ಸೂಚಿಸುತ್ತದೆ ಎನ್ ಎಸ್ ಟಿ ಐ ಡಿ ಬಿಟ್ 1 ಅನ್ನು ಹೊಂದಿಸಿದರೆ ಎನ್ ಎಸ್ ಬಿಟ್ ಅನ್ನು ಈಗ 1 ಗೆ ಬಲವಂತಪಡಿಸಲಾಗುತ್ತದೆ ಏಕೆಂದರೆ ಎಂಎಂ ಯು ಗೆ ಕಳುಹಿಸಲಾದ ಹೆಚ್ಚುವರಿ ಎನ್ ಎಸ್ ಟಿ ಐ ಡಿ ಬಿಟ್ ನಿಂದಾಗಿ ಎಂಎಂ ಯು ಸೆಕ್ಯೂರ್ ವರ್ಲ್ಡ್ ಲೋಡ್ ಅಥವಾ ಸ್ಟೋರ್ ವಿನಂತಿ ಮತ್ತು ನಾರ್ಮಲ್ ವರ್ಲ್ಡ್ ನ ಲೋಡ್ ಅನ್ನು ಗುರುತಿಸಲು ಅಥವಾ ಪ್ರತ್ಯೇಕಿಸಲು ಸಾಧ್ಯವಾಗುತ್ತದೆ ಅಥವಾ ಸ್ಟೋರ್ ವಿನಂತಿ ಆದ್ದರಿಂದ ಈ ಎನ್ ಎಸ್ ಟಿ ಐ ಡಿ ಬಿಟ್ ಅನ್ನು ಆಧರಿಸಿ ಎಂಎಂ ಯು ಪುಟ ಕೋಷ್ಟಕಗಳನ್ನು ಆಯ್ಕೆ ಮಾಡಲು ಅಥವಾ ಸೆಕ್ಯೂರ್ ವರ್ಲ್ಡ್ ಅಥವಾ ನಾರ್ಮಲ್ ವರ್ಲ್ಡ್ ಗೆ ಮೀಸಲಾದ ಪುಟ ಕೋಷ್ಟಕಗಳನ್ನು ಬಳಸಲು ಸಾಧ್ಯವಾಗುತ್ತದೆ Now the page tables convert the virtual address to corresponding physical address and each of this page tables would thus be able to point to pages which correspond to secure world pages or the normal world pages so for example if there is a say load or store request to a particular virtual address the NSTID bit is set to 1 which would indicate that it is a normal world memory request what the MMU would do is that it would use the normal world page tables So the virtual address would then get translated to the corresponding physical address and therefore the mapping is done in such a way that it is only the normal world pages which can be accessed ಈಗ ಪುಟ ಕೋಷ್ಟಕಗಳು ವರ್ಚುಯಲ್ ವಿಳಾಸವನ್ನು ಅನುಗುಣವಾದ ಭೌತಿಕ ವಿಳಾಸಕ್ಕೆ ಪರಿವರ್ತಿಸುತ್ತವೆ ಮತ್ತು ಈ ಪ್ರತಿಯೊಂದು ಪುಟದ ಕೋಷ್ಟಕಗಳು ಸೆಕ್ಯೂರ್ ವರ್ಲ್ಡ್ ಪುಟಗಳಿಗೆ ಅಥವಾ ನಾರ್ಮಲ್ ವರ್ಲ್ಡ್ ಪುಟಗಳಿಗೆ ಅನುಗುಣವಾದ ಪುಟಗಳನ್ನು ಸೂಚಿಸಲು ಸಾಧ್ಯವಾಗುತ್ತದೆ ಉದಾಹರಣೆಗೆ ಹೇಳಲು ಲೋಡ್ ಅಥವಾ ಸ್ಟೋರ್ ವಿನಂತಿಯಿದ್ದರೆ ಒಂದು ನಿರ್ದಿಷ್ಟ ವರ್ಚುಯಲ್ ವಿಳಾಸ NSTID ಬಿಟ್ ಅನ್ನು 1 ಕ್ಕೆ ಹೊಂದಿಸಲಾಗಿದೆ ಇದು ನಾರ್ಮಲ್ ವರ್ಲ್ಡ್ ಮೆಮೊರಿ ವಿನಂತಿ ಎಂದು ಸೂಚಿಸುತ್ತದೆ MMU ಏನು ಮಾಡುತ್ತದೆ ಎಂದರೆ ಅದು ನಾರ್ಮಲ್ ವರ್ಲ್ಡ್ ಪುಟ ಕೋಷ್ಟಕಗಳನ್ನು ಬಳಸುತ್ತದೆ ಆದ್ದರಿಂದ ವರ್ಚುಯಲ್ ವಿಳಾಸವು ಅನುಗುಣವಾದ ಭೌತಿಕ ವಿಳಾಸಕ್ಕೆ ಅನುವಾದಿಸಲಾಗುತ್ತದೆ ಮತ್ತು ಆದ್ದರಿಂದ ಮ್ಯಾಪಿಂಗ್ ಅನ್ನು ನಾರ್ಮಲ್ ವರ್ಲ್ಡ್ ಪುಟಗಳನ್ನು ಮಾತ್ರ ಪ್ರವೇಶಿಸುವ ರೀತಿಯಲ್ಲಿ ಮಾಡಲಾಗುತ್ತದೆ Now if this particular virtual address falls in one of this normal world pages in the RAM then the load or store will be successful On the other hand if a virtual address is put out on a bus which actually corresponds to a secure world page then there would be a trap and the operation would not be permitted ಈಗ ಈ ನಿರ್ದಿಷ್ಟ ವರ್ಚುಯಲ್ ವಿಳಾಸವು ರಾಮ್ ನಲ್ಲಿನ ಈ ನಾರ್ಮಲ್ ವರ್ಲ್ಡ್ ಪುಟಗಳಲ್ಲಿ ಒಂದಕ್ಕೆ ಬಿದ್ದರೆ ಲೋಡ್ ಅಥವಾ ಸ್ಟೋರ್ ಯಶಸ್ವಿಯಾಗುತ್ತದೆ ಮತ್ತೊಂದೆಡೆ ಬಸ್ ನಲ್ಲಿ ವರ್ಚುಯಲ್ ವಿಳಾಸವನ್ನು ಹಾಕಿದರೆ ಅದು ಸೆಕ್ಯೂರ್ ವರ್ಲ್ಡ್ ಪುಟಕ್ಕೆ ಅನುಗುಣವಾಗಿರುತ್ತದೆ ಆಗ ಅಲ್ಲಿ ಬಲೆಗೆ ಬೀಳುತ್ತದೆ ಮತ್ತು ಕಾರ್ಯಾಚರಣೆಯನ್ನು ಅನುಮತಿಸಲಾಗುವುದಿಲ್ಲ Now the MMU as we know also comprises of TLB which is the translation look aside buffer now in an ARM core which has Trustzone enabled in it the TLB is modified slightly Now as we know the typical memory management unit also has a TLB present in it The TLB stands for the translation look aside buffer has a mapping between the virtual address and the corresponding physical address so this mapping will ensure that once a virtual address is mapped to its corresponding physical address using the page tables that are present that mapping from virtual address to physical address is stored in the TLB So the TLB would be fully associative cache and it is expected that due the locality of the execution and memory accesses you are quite lucky to find the mapping of virtual to physical address present in the TLB and a lot of overheads will be reduced ಈಗ ನಮಗೆ ತಿಳಿದಿರುವಂತೆ ಎಂಎಂ ಯು ಟಿ ಎಲ್ ಬಿ ಅನ್ನು ಸಹ ಒಳಗೊಂಡಿದೆ ಇದು ಆರ್ಮ್ ಕೋರ್ ನಲ್ಲಿ ಈಗ ಟಿ ಎಲ್ ಬಿ ಅನ್ನು ಸ್ವಲ್ಪಮಟ್ಟಿಗೆ ಮಾರ್ಪಡಿಸಲಾದ ಟ್ರಸ್ಟ್ಝೋನ್ ಅನ್ನು ಸಕ್ರಿಯಗೊಳಿಸಿದ ಟ್ರಾನ್ಸ್ಲೇಷನ್ ಲುಕ್ ಅಸೈಡ್ ಬಫರ್ ಆಗಿದೆ ಈಗ ನಮಗೆ ತಿಳಿದಿರುವಂತೆ ವಿಶಿಷ್ಟವಾದ ಮೆಮೊರಿ ನಿರ್ವಹಣಾ ಘಟಕವು ಟಿ ಎಲ್ ಬಿ ಅನ್ನು ಸಹ ಹೊಂದಿದೆ ಟಿ ಎಲ್ ಬಿ ಎಂದರೆ ಟ್ರಾನ್ಸ್ಲೇಷನ್ ಲುಕ್ ಅಸೈಡ್ ಬಫರ್ ವರ್ಚುಯಲ್ ವಿಳಾಸ ಮತ್ತು ಅನುಗುಣವಾದ ಭೌತಿಕ ವಿಳಾಸದ ನಡುವೆ ಮ್ಯಾಪಿಂಗ್ ಅನ್ನು ಹೊಂದಿದೆ ಆದ್ದರಿಂದ ಈ ಮ್ಯಾಪಿಂಗ್ ಒಮ್ಮೆ ವರ್ಚುಯಲ್ ವಿಳಾಸವನ್ನು ಅದರ ಅನುಗುಣವಾದ ಭೌತಿಕ ವಿಳಾಸಕ್ಕೆ ಮ್ಯಾಪ್ ಮಾಡಿದರೆ ಅದು ವರ್ಚುಯಲ್ ವಿಳಾಸದಿಂದ ಮ್ಯಾಪಿಂಗ್ ಇರುವ ಪುಟ ಕೋಷ್ಟಕಗಳನ್ನು ಬಳಸಿಕೊಂಡು ಖಚಿತಪಡಿಸುತ್ತದೆ ಭೌತಿಕ ವಿಳಾಸಕ್ಕೆ ಟಿ ಎಲ್ ಬಿ ನಲ್ಲಿ ಸಂಗ್ರಹಿಸಲಾಗಿದೆ ಆದ್ದರಿಂದ ಟಿ ಎಲ್ ಬಿ ಸಂಪೂರ್ಣವಾಗಿ ಸಹಾಯಕ ಸಂಗ್ರಹವಾಗಿರುತ್ತದೆ ಮತ್ತು ಕಾರ್ಯಗತಗೊಳಿಸುವಿಕೆ ಮತ್ತು ಮೆಮೊರಿ ಪ್ರವೇಶಗಳ ಸ್ಥಳದಿಂದಾಗಿ ನೀವು ಟಿ ಎಲ್ ಬಿ ನಲ್ಲಿರುವ ಭೌತಿಕ ವಿಳಾಸಕ್ಕೆ ವರ್ಚುಯಲ್ ನ ಮ್ಯಾಪಿಂಗ್ ಅನ್ನು ಹುಡುಕಲು ಸಾಕಷ್ಟು ಅದೃಷ್ಟವಂತರು ಮತ್ತು ಬಹಳಷ್ಟು ಓವರ್ಹೆಡ್ ಗಳು ಕಡಿಮೆಯಾಗುತ್ತವೆ ಎಂದು ನಿರೀಕ್ಷಿಸಲಾಗಿದೆ Now in an ARM processor which is enabled with the Trustzone the TLB is modified a bit now each entry of the TLB not only comprises of the virtual address and the corresponding physical address but also has details about the NSTID bit corresponding to the virtual address and the NS bit corresponding to the physical address so in other words it will identify whether the virtual address was need with respect to a normal world operation or the secure world operation Further it also has information to say whether the physical address corresponds to a page which is secure or in the normal world ಈಗ ಟ್ರಸ್ಟ್ ಝೋನ್ ನೊಂದಿಗೆ ಸಕ್ರಿಯಗೊಳಿಸಲಾದ ಆರ್ಮ್ ಪ್ರೊಸೆಸರ್ ನಲ್ಲಿ ಟಿ ಎಲ್ ಬಿ ಅನ್ನು ಸ್ವಲ್ಪ ಮಾರ್ಪಡಿಸಲಾಗಿದೆ ಈಗ ಟಿ ಎಲ್ ಬಿ ಯ ಪ್ರತಿ ನಮೂದು ವರ್ಚುಯಲ್ ವಿಳಾಸ ಮತ್ತು ಅನುಗುಣವಾದ ಭೌತಿಕ ವಿಳಾಸವನ್ನು ಒಳಗೊಂಡಿರುತ್ತದೆ ಆದರೆ ವರ್ಚುಯಲ್ ವಿಳಾಸ ಮತ್ತು ಎನ್ಎಸ್ಟಿಐಡಿ ಬಿಟ್ ಗೆ ಸಂಬಂಧಿಸಿದ ವಿವರಗಳನ್ನು ಹೊಂದಿದೆ ಎನ್ ಎಸ್ ಬಿಟ್ ಭೌತಿಕ ವಿಳಾಸಕ್ಕೆ ಸಂಬಂಧಿಸಿದೆ ಆದ್ದರಿಂದ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಇದು ನಾರ್ಮಲ್ ವರ್ಲ್ಡ್ ಕಾರ್ಯಾಚರಣೆ ಅಥವಾ ಸುರಕ್ಷಿತ ವಿಶ್ವ ಕಾರ್ಯಾಚರಣೆಗೆ ಸಂಬಂಧಿಸಿದಂತೆ ವರ್ಚುಯಲ್ ವಿಳಾಸದ ಅಗತ್ಯವಿದೆಯೇ ಎಂದು ಗುರುತಿಸುತ್ತದೆ ಇದಲ್ಲದೆ ಭೌತಿಕ ವಿಳಾಸವು ಸುರಕ್ಷಿತವಾದ ಅಥವಾ ನಾರ್ಮಲ್ ವರ್ಲ್ಡ್ ನಲ್ಲಿ ಇರುವ ಪುಟಕ್ಕೆ ಅನುಗುಣವಾಗಿದೆಯೇ ಎಂದು ಹೇಳಲು ಮಾಹಿತಿಯನ್ನು ಹೊಂದಿದೆ So based on this TLB which is stored Trustzone enable ARM systems the MMU would be able to use the TLB to say permit a secure world page table to access secure pages as well as normal world pages By having this particular TLB The MMU would be able to use the TLB to allow secure world virtual address for MMU would be able to use the TLB to permit a secure world page tables to access normal world page on the other hand it can also prevent a normal world page table from accessing a secure world page ಆದ್ದರಿಂದ ಟ್ರಸ್ ನ್ ಎಆರ್ ಎಂ ಸಿಸ್ಟಮ್ ಗಳನ್ನು ಶೇಖರಿಸಿಡಲಾದ ಟಿ ಎಲ್ ಬಿ ಅನ್ನು ಆಧರಿಸಿ ಎಂಎಂ ಯು ಸುರಕ್ಷಿತ ಪುಟಗಳನ್ನು ಮತ್ತು ನಾರ್ಮಲ್ ವರ್ಲ್ಡ್ ಪುಟಗಳನ್ನು ಪ್ರವೇಶಿಸಲು ಸುರಕ್ಷಿತ ವಿಶ್ವ ಪುಟದ ಕೋಷ್ಟಕವನ್ನು ಅನುಮತಿಸಿ ಎಂದು ಹೇಳಲು ಟಿ ಎಲ್ ಬಿ ಅನ್ನು ಬಳಸಲು ಸಾಧ್ಯವಾಗುತ್ತದೆ ಈ ನಿರ್ದಿಷ್ಟ TLB ಅನ್ನು ಹೊಂದುವ ಮೂಲಕ ಎಂಎಂ ಯು ಗೆ ಸೆಕ್ಯೂರ್ ವರ್ಲ್ಡ್ ವರ್ಚುಯಲ್ ವಿಳಾಸವನ್ನು ಅನುಮತಿಸಲು ಎಂಎಂ ಯು ಟಿ ಎಲ್ ಬಿ ಅನ್ನು ಬಳಸಲು ಸಾಧ್ಯವಾಗುತ್ತದೆ ಎಂಎಂ ಯು ಗೆ ಸುರಕ್ಷಿತ ವಿಶ್ವ ಪುಟ ಕೋಷ್ಟಕಗಳನ್ನು ಅನುಮತಿಸಲು ಟಿ ಎಲ್ ಬಿ ಅನ್ನು ಬಳಸಲು ಸಾಧ್ಯವಾಗುತ್ತದೆ ಸುರಕ್ಷಿತ ವಿಶ್ವ ಪುಟವನ್ನು ಪ್ರವೇಶಿಸುವುದರಿಂದ ಸಾಮಾನ್ಯ ವಿಶ್ವ ಪುಟ ಕೋಷ್ಟಕ Now in addition to the MMU the cache memory present in Trustzone enabled ARM processors is also modified Both secure world as well as normal world memory request are stored together in the same cache however there is an additional bit known as the NS bit which is stored in the tag however the tag is modified so that each tag also comprises of the NS bit it thus based on the tag and the NS bit present a memory request can be identified whether the corresponding cache line corresponds to a secure world cache line or a normal world cache line ಈಗ ಎಂಎಂ ಯು ಜೊತೆಗೆ ಟ್ರಸ್ಟ್ಝೋನ್ ಸಕ್ರಿಯಗೊಳಿಸಿದ ಆರ್ಮ್ ಪ್ರೊಸೆಸರ್ ಗಳಲ್ಲಿ ಇರುವ ಕ್ಯಾಶ್ ಮೆಮೊರಿ ಯನ್ನು ಸಹ ಮಾರ್ಪಡಿಸಲಾಗಿದೆ ಸುರಕ್ಷಿತ ಪ್ರಪಂಚ ಮತ್ತು ನಾರ್ಮಲ್ ವರ್ಲ್ಡ್ ನ ಮೆಮೊರಿ ವಿನಂತಿಯನ್ನು ಒಂದೇ ಸಂಗ್ರಹದಲ್ಲಿ ಒಟ್ಟಿಗೆ ಸಂಗ್ರಹಿಸಲಾಗುತ್ತದೆ ಆದರೆ ಎನ್ ಎಸ್ ಬಿಟ್ ಎಂದು ಕರೆಯಲ್ಪಡುವ ಹೆಚ್ಚುವರಿ ಬಿಟ್ ಅನ್ನು ಟ್ಯಾಗ್ ನಲ್ಲಿ ಸಂಗ್ರಹಿಸಲಾಗುತ್ತದೆ ಆದರೆ ಟ್ಯಾಗ್ ಮಾರ್ಪಡಿಸಲಾಗಿದೆ ಆದ್ದರಿಂದ ಪ್ರತಿ ಟ್ಯಾಗ್ NS ಬಿಟ್ ಅನ್ನು ಒಳಗೊಂಡಿರುತ್ತದೆ ಹೀಗಾಗಿ ಟ್ಯಾಗ್ ಮತ್ತು ಎನ್ ಎಸ್ ಬಿಟ್ ಪ್ರಸ್ತುತಿಯನ್ನು ಆಧರಿಸಿ ಮೆಮೊರಿ ವಿನಂತಿಯನ್ನು ಅನುಗುಣವಾದ ಕ್ಯಾಶ್ ಲೈನ್ ಸೆಕ್ಯೂರ್ ವರ್ಲ್ಡ್ ಕ್ಯಾಶ್ ಲೈನ್ ಅಥವಾ ಸಾಮಾನ್ಯ ವಿಶ್ವ ಕ್ಯಾಶ್ ಲೈನ್ ಗೆ ಅನುರೂಪವಾಗಿದೆಯೇ ಎಂದು ಗುರುತಿಸಬಹುದು Now in order to make these things to work the memory management unit in Trustzone enabled ARM processors is designed in a special way ಈಗ ಈ ವಿಷಯಗಳನ್ನು ಕೆಲಸ ಮಾಡಲು ಟ್ರಸ್ಟ್ಝೋನ್ ಸಕ್ರಿಯಗೊಳಿಸಲಾದ ಆರ್ಮ್ ಪ್ರೊಸೆಸರ್ ಗಳಲ್ಲಿ ಮೆಮೊರಿ ನಿರ್ವಹಣೆ ಘಟಕವನ್ನು ವಿಶೇಷ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ So for example there are two virtual memory management units that are present in addition to the memory management unit which we have seen the NS bit which determines whether the processor is running in secure world or normal world and they actually sent to all other components present in the system ಉದಾಹರಣೆಗೆ ಎರಡು ವರ್ಚುಯಲ್ ಮೆಮೊರಿ ಮ್ಯಾನೇಜ್ಮೆಂಟ್ ಯೂನಿಟ್ ಗಳು ಮೆಮೊರಿ ಮ್ಯಾನೇಜ್ಮೆಂಟ್ ಯೂನಿಟ್ ಗೆ ಹೆಚ್ಚುವರಿಯಾಗಿ ಇವೆ ಇದು ಪ್ರೊಸೆಸರ್ ಸೆಕ್ಯೂರ್ ವರ್ಲ್ಡ್ ನಲ್ಲಿ ಅಥವಾ ನಾರ್ಮಲ್ ವರ್ಲ್ಡ್ ನಲ್ಲಿ ಕಾರ್ಯನಿರ್ವಹಿಸುತ್ತಿದೆಯೇ ಎಂಬುದನ್ನು ನಿರ್ಧರಿಸುವ ಎನ್ ಎಸ್ ಬಿಟ್ ಅನ್ನು ನಾವು ನೋಡಿದ್ದೇವೆ ಮತ್ತು ಅವುಗಳನ್ನು ವಾಸ್ತವವಾಗಿ ಸಿಸ್ಟಂ ನಲ್ಲಿರುವ ಎಲ್ಲಾ ಇತರ ಘಟಕಗಳಿಗೆ ಕಳುಹಿಸಲಾಗಿದೆ Thus one would be able to configure a particular component in the system to work only from a particular mode for example over here what we see is that the GSM modem 3G modem and the media system is configured differently so the GSM modem is configured so that it works only when the main processor is running in the secure world On the other hand the 3G modem is configured to work both from the secure world as well as the normal world putting this in other words when the main processor is running in the normal world it will not be able to access the GSM modem thus applications running in the normal world would not be able to even see that the GSM modem is present in the SOC and no communication to the GSM modem is possible ಹೀಗಾಗಿ ಒಂದು ನಿರ್ದಿಷ್ಟ ಮೋಡೆಮ್ ನಿಂದ ಮಾತ್ರ ಕಾರ್ಯನಿರ್ವಹಿಸಲು ಸಿಸ್ಟಮ್ ನಲ್ಲಿ ಒಂದು ನಿರ್ದಿಷ್ಟ ಘಟಕವನ್ನು ಕಾನ್ಫಿಗರ್ ಮಾಡಲು ಸಾಧ್ಯವಾಗುತ್ತದೆ ಉದಾಹರಣೆಗೆ ಇಲ್ಲಿ ನಾವು ನೋಡುತ್ತಿರುವುದು ಜಿಎಸ್ಎಂ ಮೋಡೆಮ್ 3G ಮೋಡೆಮ್ ಮತ್ತು ಮೀಡಿಯಾ ಸಿಸ್ಟಮ್ ಅನ್ನು ವಿಭಿನ್ನವಾಗಿ ಕಾನ್ಫಿಗರ್ ಮಾಡಲಾಗಿದೆ ಆದ್ದರಿಂದ ಜಿ ಎಸ್ಎಂ ಮೋಡೆಮ್ ಅನ್ನು ಕಾನ್ಫಿಗರ್ ಮಾಡಲಾಗಿದೆ ಮುಖ್ಯ ಪ್ರೊಸೆಸರ್ ಸೆಕ್ಯೂರ್ ವರ್ಲ್ಡ್ ನಲ್ಲಿ ಚಾಲನೆಯಲ್ಲಿರುವಾಗ ಮಾತ್ರ ಇದು ಕಾರ್ಯನಿರ್ವಹಿಸುತ್ತದೆ ಮತ್ತೊಂದೆಡೆ 3G ಮೋಡೆಮ್ ಅನ್ನು ಸೆಕ್ಯೂರ್ ವರ್ಲ್ಡ್ ನಿಂದ ಮತ್ತು ನಾರ್ಮಲ್ ವರ್ಲ್ಡ್ ನಿಂದ ಕೆಲಸ ಮಾಡಲು ಕಾನ್ಫಿಗರ್ ಮಾಡಲಾಗಿದೆ ಮುಖ್ಯ ಪ್ರೊಸೆಸರ್ ನಾರ್ಮಲ್ ವರ್ಲ್ಡ್ ನಲ್ಲಿ ಚಾಲನೆಯಲ್ಲಿರುವಾಗ ಇದನ್ನು ಬೇರೆ ರೀತಿಯಲ್ಲಿ ಹೇಳುವುದಾದರೆ ಅದು ಜಿ ಎಸ್ಎಂ ಮೋಡೆಮ್ ಅನ್ನು ಪ್ರವೇಶಿಸಲು ಸಾಧ್ಯವಾಗುವುದಿಲ್ಲ ಹೀಗಾಗಿ ಅಪ್ಲಿಕೇಶನ್ ಗಳು ಚಾಲನೆಯಲ್ಲಿವೆ ನಾರ್ಮಲ್ ವರ್ಲ್ಡ್ ನಲ್ಲಿ ಜಿ ಎಸ್ಎಂ ಮೋಡೆಮ್ Modem ಎಸ್ ಓ ಸಿ ಯಲ್ಲಿದೆ ಮತ್ತು ಜಿಎಸ್ಎಂ ಮೋಡೆಮ್ ಗೆ ಯಾವುದೇ ಸಂವಹನ ಸಾಧ್ಯವಿಲ್ಲ ಎಂದು ನೋಡಲು ಸಾಧ್ಯವಾಗುವುದಿಲ್ಲ On the other hand when the main processor is in the secure world or configured for the secure world then the GSM modem the 3G modem and all other devices would become accessible so this technique is essentially useful for example where you are able to configure say the keypad to only work in the secure world So this would permit that whenever we enter passwords or prints or anything else so these passwords and prints are only accessible through a keypad which is enabled during the secure world of operation and thus it is also secure from any kind of snipping attacks ಮತ್ತೊಂದೆಡೆ ಮುಖ್ಯ ಪ್ರೊಸೆಸರ್ ಸೆಕ್ಯೂರ್ ವರ್ಲ್ಡ್ ನಲ್ಲಿದ್ದಾಗ ಅಥವಾ ಸೆಕ್ಯೂರ್ ವರ್ಲ್ಡ್ ಗೆ ಕಾನ್ಫಿಗರ್ ಮಾಡಿದಾಗ ಜಿ ಎಸ್ಎಂ ಮೋಡೆಮ್ 3G ಮೋಡೆಮ್ ಮತ್ತು ಎಲ್ಲಾ ಇತರ ಸಾಧನಗಳನ್ನು ಪ್ರವೇಶಿಸಬಹುದು ಆದ್ದರಿಂದ ಈ ತಂತ್ರವು ಮೂಲಭೂತವಾಗಿ ಉಪಯುಕ್ತವಾಗಿದೆ ಉದಾಹರಣೆಗೆ ನೀವು ಕೀಪ್ಯಾಡ್ ಅನ್ನು ಕಾನ್ಫಿಗರ್ ಮಾಡಲು ಸಾಧ್ಯವಾಗುತ್ತದೆ ಸೆಕ್ಯೂರ್ ವರ್ಲ್ಡ್ ನಲ್ಲಿ ಕೆಲಸ ಮಾಡಲು ಮಾತ್ರ ಆದ್ದರಿಂದ ನಾವು ಪಾಸ್ವರ್ಡ್ ಗಳು ಅಥವಾ ಪ್ರಿಂಟ್ ಗಳು ಅಥವಾ ಇನ್ನೇನಾದರೂ ನಮೂದಿಸಿದಾಗ ಈ ಪಾಸ್ವರ್ಡ್ಗಳು ಮತ್ತು ಪ್ರಿಂಟ್ ಗಳು ಸೆಕ್ಯೂರ್ ವರ್ಲ್ಡ್ ಆ ಆಪರೇಷನ್ ಸಮಯದಲ್ಲಿ ಸಕ್ರಿಯಗೊಳಿಸಲಾದ ಕೀಪ್ಯಾಡ್ ಮೂಲಕ ಮಾತ್ರ ಪ್ರವೇಶಿಸಬಹುದು ಮತ್ತು ಆದ್ದರಿಂದ ಇದು ಯಾವುದೇ ರೀತಿಯ ಸ್ನಿಪ್ಪಿಂಗ್ ದಾಳಿಯಿಂದ ಸುರಕ್ಷಿತವಾಗಿರುತ್ತದೆ So interrupts are a critical aspect with respect to Trustzone so as we have seen that is a Monitor mode present over here so the monitor is part of the secure world and what we see is that whenever interrupt comes so it is first channeled to the Monitor mode The Monitor mode which saves the context of the current executing environment and then decide whether that interrupt can be should be serviced by a normal world application or a secure world application So based on how these various interrupts are configured this interrupt request would be either channeled to the normal world interrupt service routine or the secure world interrupt service routine So each of these worlds would have its own interrupt vector routine which would then look up the corresponding interrupt request determine where the interrupt service routine is present and then execute that corresponding interrupt service routine ಆದ್ದರಿಂದ ಟ್ರಸ್ಟ್ಝೋನ್ ಗೆ ಸಂಬಂಧಿಸಿದಂತೆ ಅಡಚಣೆಗಳು ಒಂದು ನಿರ್ಣಾಯಕ ಅಂಶವಾಗಿದೆ ಆದ್ದರಿಂದ ನಾವು ನೋಡಿರುವಂತೆ ಇದು ಮಾನಿಟರ್ ಮೋಡ್ ಆಗಿದೆ ಆದ್ದರಿಂದ ಮಾನಿಟರ್ ಸೆಕ್ಯೂರ್ ವರ್ಲ್ಡ್ ನ ಭಾಗವಾಗಿದೆ ಮತ್ತು ನಾವು ನೋಡುವುದೇನೆಂದರೆ ಅಡಚಣೆ ಬಂದಾಗಲೆಲ್ಲಾ ಅದನ್ನು ಮೊದಲು ಮಾನಿಟರ್ ಮೋಡ್ ಗೆ ಚಾನಲ್ ಮಾಡಲಾಗುತ್ತದೆ ಪ್ರಸ್ತುತ ಕಾರ್ಯಗತಗೊಳಿಸುವ ಪರಿಸರದ ಸಂದರ್ಭವನ್ನು ಉಳಿಸುವ ಮಾನಿಟರ್ ಮೋಡ್ ಮತ್ತು ಆ ಅಡಚಣೆಯನ್ನು ನಾರ್ಮಲ್ ವರ್ಲ್ಡ್ ಅಪ್ಲಿಕೇಶನ್ ಅಥವಾ ಸೆಕ್ಯೂರ್ ವರ್ಲ್ಡ್ ಅಪ್ಲಿಕೇಶನ್ ನಿಂದ ಸೇವೆ ಮಾಡಬಹುದೇ ಎಂದು ನಿರ್ಧರಿಸುತ್ತದೆ ಆದ್ದರಿಂದ ಈ ವಿವಿಧ ಅಡಚಣೆಗಳನ್ನು ಹೇಗೆ ಕಾನ್ಫಿಗರ್ ಮಾಡಲಾಗಿದೆ ಎಂಬುದರ ಆಧಾರದ ಮೇಲೆ ಈ ಅಡಚಣೆ ವಿನಂತಿಯನ್ನು ನಾರ್ಮಲ್ ವರ್ಲ್ಡ್ ನ ಅಡಚಣೆ ಸರ್ವಿಸ್ ರೂಟೀನ್ ಅಥವಾ ನಾರ್ಮಲ್ ವರ್ಲ್ಡ್ ನ ಅಡಚಣೆ ಸರ್ವಿಸ್ ರೂಟೀನ್ ಗೆ ಚಾನೆಲ್ ಮಾಡಲಾಗುತ್ತದೆ ಆದ್ದರಿಂದ ಈ ಪ್ರತಿಯೊಂದು ಪ್ರಪಂಚಗಳು ತನ್ನದೇ ಆದ ಇಂಟರಪ್ಟ್ ವೆಕ್ಟರ್ ದಿನಚರಿಯನ್ನು ಹೊಂದಿದ್ದು ಅದು ಅನುಗುಣವಾದ ಅಡಚಣೆಯ ವಿನಂತಿಯನ್ನು ನೋಡುತ್ತದೆ ಅಡಚಣೆ ಸರ್ವಿಸ್ ರೂಟೀನ್ ಎಲ್ಲಿದೆ ಎಂಬುದನ್ನು ನಿರ್ಧರಿಸುತ್ತದೆ ಮತ್ತು ನಂತರ ಅನುಗುಣವಾದ ಅಡಚಣೆ ಸರ್ವಿಸ್ ರೂಟೀನ್ ನನ್ನು ಕಾರ್ಯಗತಗೊಳಿಸುತ್ತದೆ So for example we have privileged code over here could be at Android OS so let us say for example that a network interrupt occurs and a network interrupts are configured to be handle by the normal world So therefore the monitor would channel the network interrupt to your privileged code which essentially could be at Android operating system your Android OS would then look up the normal world interrupt vector table identify the interrupt service routine corresponding to the network interrupt and then execute that corresponding service routine ಆದ್ದರಿಂದ ಉದಾಹರಣೆಗೆ ನಾವು ಇಲ್ಲಿ ಸವಲತ್ತು ಪಡೆದ ಕೋಡ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ಆಂಡ್ರಾಯ್ಡ್ ಓ ಸ್ ನಲ್ಲಿರಬಹುದು ಆದ್ದರಿಂದ ನೆಟ್ವರ್ಕ್ ಅಡಚಣೆ ಸಂಭವಿಸುತ್ತದೆ ಮತ್ತು ನೆಟ್ವರ್ಕ್ ಅಡಚಣೆಗಳನ್ನು ನಾರ್ಮಲ್ ವರ್ಲ್ಡ್ ನ ಮೂಲಕ ನಿರ್ವಹಿಸಲು ಕಾನ್ಫಿಗರ್ ಮಾಡಲಾಗಿದೆ ಎಂದು ಹೇಳೋಣ ಆದ್ದರಿಂದ ಮಾನಿಟರ್ ನೆಟ್ವರ್ಕ್ ಅಡಚಣೆಯನ್ನು ಚಾನಲ್ ಮಾಡುತ್ತದೆ ಅದು ಮೂಲಭೂತವಾಗಿ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಂ ನಲ್ಲಿ ಇರಬಹುದಾದ ನಿಮ್ಮ ಸವಲತ್ತು ಕೋಡ್ ನಿಮ್ಮ ಆಂಡ್ರಾಯ್ಡ್ ಓ ಸ್ ನಂತರ ಸಾಮಾನ್ಯ ಪ್ರಪಂಚದ ಅಡಚಣೆ ವೆಕ್ಟರ್ ಟೇಬಲ್ ಅನ್ನು ನೋಡುತ್ತದೆ ನೆಟ್ವರ್ಕ್ ಇಂಟರಪ್ಟ್ ಗೆ ಅನುಗುಣವಾದ ಅಡಚಣೆ ಸರ್ವಿಸ್ ರೂಟೀನ್ ಅನ್ನು ಗುರುತಿಸುತ್ತದೆ ಮತ್ತು ನಂತರ ಅನುಗುಣವಾದ ಸರ್ವಿಸ್ ರೂಟೀನ್ ಅನ್ನು ಕಾರ್ಯಗತಗೊಳಿಸುತ್ತದೆ On the other hand if the interrupt happened to be a secure world interrupt the monitor would then channel that secure world interrupt which would then look at a secure world interrupt vector table and identify the corresponding location for that interrupt service routine ಮತ್ತೊಂದೆಡೆ ಅಡಚಣೆಯು ಸೆಕ್ಯೂರ್ ವರ್ಲ್ಡ್ ಅಡಚಣೆಯಾಗಿದ್ದರೆ ಮಾನಿಟರ್ ಆ ಸೆಕ್ಯೂರ್ ವರ್ಲ್ಡ್ ಅಡಚಣೆಯನ್ನು ಚಾನಲ್ ಮಾಡುತ್ತದೆ ಅದು ಆ ಸೆಕ್ಯೂರ್ ವರ್ಲ್ಡ್ ಅಡಚಣೆ ವೆಕ್ಟರ್ ಟೇಬಲ್ ಅನ್ನು ನೋಡುತ್ತದೆ ಮತ್ತು ಆ ಅಡಚಣೆಯ ಸರ್ವಿಸ್ ರೂಟೀನ್ ಗಾಗಿ ಅನುಗುಣವಾದ ಸ್ಥಳವನ್ನು ಗುರುತಿಸುತ್ತದೆ We now look at how a typical secure world software looks like a typical secure world software would have implementations of very minimalistic implementations of synchronous code libraries So typically we would have operating system present in the secure world so this are specialized operating systems which have very minimal functionality ಒಂದು ವಿಶಿಷ್ಟವಾದ ಸೆಕ್ಯೂರ್ ವರ್ಲ್ಡ್ ಸಾಫ್ಟ್ವೇರ್ ಹೇಗೆ ಕಾಣುತ್ತದೆ ಎಂಬುದನ್ನು ನಾವು ಈಗ ನೋಡುತ್ತೇವೆ ಒಂದು ವಿಶಿಷ್ಟವಾದ ಸೆಕ್ಯೂರ್ ವರ್ಲ್ಡ್ ಸಾಫ್ಟ್ವೇರ್ ಸಿಂಕ್ರೊನಸ್ ಕೋಡ್ ಲೈಬ್ರರಿ ಗಳ ಅತ್ಯಂತ ಕನಿಷ್ಠ ಅನುಷ್ಠಾನಗಳ ಅನುಷ್ಠಾನಗಳನ್ನು ಹೊಂದಿರುತ್ತದೆ ಆದ್ದರಿಂದ ಸಾಮಾನ್ಯವಾಗಿ ನಾವು ಸೆಕ್ಯೂರ್ ವರ್ಲ್ಡ್ ನಲ್ಲಿ ಆಪರೇಟಿಂಗ್ ಸಿಸ್ಟಮ್ ಅನ್ನು ಹೊಂದಿರುತ್ತೇವೆ ಆದ್ದರಿಂದ ಇದು ಅತ್ಯಂತ ಕಡಿಮೆ ಕಾರ್ಯವನ್ನು ಹೊಂದಿರುವ ವಿಶೇಷ ಆಪರೇಟಿಂಗ್ ಸಿಸ್ಟಮ್ ಗಳಾಗಿವೆ So operating systems such as Qualcomm's QSEE Trustonics Kinibi Samsung Knox Genode etc are secure world operating systems So these operating systems are tightly coupled to the corresponding rich operating systems so that a priority of a task in the Rich OS can get mapped to a corresponding priority in the secure OS So examples of having a full OS is that it will have complete ಆದ್ದರಿಂದ ಕಾರ್ಯಾಚರಣಾ ವ್ಯವಸ್ಥೆಗಳಾದ ಕ್ವಾಲ್ಕಾಮ್ಮ್'ಸ್ Qualcomm's QSEE ಟ್ರಸ್ಟೋನಿಕ್ಸ್ ಕಿಣಿಬಿ ಸಂಸುಂಗ್ ಕ್ನೋಸ್ ಗೆನೊಡೆ ಇತ್ಯಾದಿ ಸೆಕ್ಯೂರ್ ವರ್ಲ್ಡ್ ನಲ್ಲಿ ಕಾರ್ಯಾಚರಣಾ ವ್ಯವಸ್ಥೆಗಳಾಗಿವೆ ಆದ್ದರಿಂದ ಈ ಆಪರೇಟಿಂಗ್ ಸಿಸ್ಟಂ ಗಳು ಅನುಗುಣವಾದ ಶ್ರೀಮಂತ ಆಪರೇಟಿಂಗ್ ಸಿಸ್ಟಮ್ ಗಳಿಗೆ ಬಿಗಿಯಾಗಿ ಜೋಡಿಸಲ್ಪಟ್ಟಿವೆ ಇದರಿಂದಾಗಿ ರಿಚ್ ಓಎಸ್ ನಲ್ಲಿನ ಕಾರ್ಯದ ಆದ್ಯತೆಯನ್ನು ಸೆಕ್ಯೂರ್ ಓಎಸ್ ನಲ್ಲಿ ಅನುಗುಣವಾದ ಆದ್ಯತೆಗೆ ಮ್ಯಾಪ್ ಮಾಡಬಹುದು ಆದ್ದರಿಂದ ಪೂರ್ಣ ಓಎಸ್ ಹೊಂದಿರುವ ಉದಾಹರಣೆಗಳು ಅದು ಸಂಪೂರ್ಣತೆಯನ್ನು ಹೊಂದಿರುತ್ತದೆ One thing that is critical with respect to a Trustzone is something known as secure boot The reason why we require some secure boot is the following so let us say that we are having an application that uses the secure world ಟ್ರಸ್ಟ್ಝೋನ್ ಗೆ ಸಂಬಂಧಿಸಿದಂತೆ ನಿರ್ಣಾಯಕವಾಗಿರುವ ಒಂದು ವಿಷಯವೆಂದರೆ ಸೆಕ್ಯೂರ್ ಬೂಟ್ ಎಂದು ಕರೆಯಲ್ಪಡುತ್ತದೆ ನಮಗೆ ಕೆಲವು ಸೆಕ್ಯೂರ್ ಬೂಟ್ ಅಗತ್ಯವಿರುವ ಕಾರಣ ಈ ಕೆಳಗಿನಂತಿದೆ ಆದ್ದರಿಂದ ನಾವು ಸೆಕ್ಯೂರ್ ವರ್ಲ್ಡ್ ಅನ್ನು ಬಳಸುವ ಅಪ್ಲಿಕೇಶನ್ ಅನ್ನು ಹೊಂದಿದ್ದೇವೆ ಎಂದು ಹೇಳೋಣ So as we know that the application would be stored in the flash and what could possibly happen is that an attacker could modify the flash contents and therefore could modify the secure components of that application the function maliciously So for example an attacker would insert Trojan's or any other malware in the secure component of the application thus we need to ensure that no secure world software gets tampered with while storing in the flash and one way to achieve this is by using secure boot The way secure boot works is by something known as a chain of trust so starting from the root device there is a trust created in the system based on this particular mechanism it becomes very difficult to tamper with ಆದ್ದರಿಂದ ಅಪ್ಲಿಕೇಶನ್ ಅನ್ನು ಫ್ಲ್ಯಾಷ್ ನಲ್ಲಿ ಸಂಗ್ರಹಿಸಲಾಗುತ್ತದೆ ಮತ್ತು ಬಹುಶಃ ಏನಾಗಬಹುದು ಎಂಬುದು ನಮಗೆ ತಿಳಿದಿರುವಂತೆ ಆಕ್ರಮಣಕಾರರು ಫ್ಲ್ಯಾಷ್ ವಿಷಯಗಳನ್ನು ಮಾರ್ಪಡಿಸಬಹುದು ಮತ್ತು ಆದ್ದರಿಂದ ಆ ಅಪ್ಲಿಕೇಶನ್ನ ಸೆಕ್ಯೂರ್ ವರ್ಲ್ಡ್ ಗಳನ್ನು ದುರುದ್ದೇಶಪೂರಿತವಾಗಿ ಮಾರ್ಪಡಿಸಬಹುದು ಆದ್ದರಿಂದ ಉದಾಹರಣೆಗೆ ಆಕ್ರಮಣಕಾರರು ಅಪ್ಲಿಕೇಶನ್ನ ಸೆಕ್ಯೂರ್ ವರ್ಲ್ಡ್ ನಲ್ಲಿ ಟ್ರೋಜನ್ ಅಥವಾ ಇತರ ಯಾವುದೇ ಮಾಲ್ವೇರ್ ಅನ್ನು ಸೇರಿಸುತ್ತಾರೆ ಹೀಗಾಗಿ ನಾವು ಫ್ಲ್ಯಾಷ್ನಲ್ಲಿ ಸಂಗ್ರಹಿಸುವಾಗ ಯಾವುದೇ ಸೆಕ್ಯೂರ್ ವರ್ಲ್ಡ್ ಸಾಫ್ಟ್ವೇರ್ ಅನ್ನು ಹಾಳುಮಾಡುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಬೇಕು ಮತ್ತು ಇದನ್ನು ಸಾಧಿಸಲು ಒಂದು ಮಾರ್ಗವೆಂದರೆ ಸೆಕ್ಯೂರ್ ಬೂಟ್ ಅನ್ನು ಬಳಸುವುದು ಸೆಕ್ಯೂರ್ ಬೂಟ್ ಕಾರ್ಯನಿರ್ವಹಿಸುವ ವಿಧಾನವು ನಂಬಿಕೆಯ ಸರಪಳಿ ಎಂದು ಕರೆಯಲ್ಪಡುತ್ತದೆ ಆದ್ದರಿಂದ ಮೂಲ ಸಾಧನದಿಂದ ಪ್ರಾರಂಭವಾಗುವ ಈ ನಿರ್ದಿಷ್ಟ ಕಾರ್ಯವಿಧಾನದ ಆಧಾರದ ಮೇಲೆ ಸಿಸ್ಟಮ್ ನಲ್ಲಿ ಟ್ರಸ್ಟ್ ಅನ್ನು ರಚಿಸಲಾಗಿದೆ ಅದನ್ನು ಹಾಳುಮಾಡಲು ತುಂಬಾ ಕಷ್ಟವಾಗುತ್ತದೆ A typical chain of trust looks something like this We start with a particular component known as the root of the trust this could be a Physically Unclonable Function on chip ROM or a Trusted Platform Module so this is the basic of the root of your trust So let us assume that this is your trusted module so this trusted module would then first verify that the boot loader has not being manipulated so to do this by checking that the digital signature of your boot loader has not being tampered with so this root of trust at the time of boot first starts to execute and verifies that the boot loader has not been tampered with ನಂಬಿಕೆಯ ವಿಶಿಷ್ಟ ಸರಪಳಿಯು ಈ ರೀತಿ ಕಾಣುತ್ತದೆ ನಾವು ಟ್ರಸ್ಟ್ ನ ಮೂಲ ಎಂದು ಕರೆಯಲ್ಪಡುವ ನಿರ್ದಿಷ್ಟ ಘಟಕದೊಂದಿಗೆ ಪ್ರಾರಂಭಿಸುತ್ತೇವೆ ಇದು ಚಿಪ್ ರಾಮ್ನಲ್ಲಿ ಫಿಸಿಕಲಿ ಅನ್ಕ್ಲೋನಬಲ್ ಫಂಕ್ಷನ್ ಅಥವಾ ಟ್ರಸ್ಟೆಡ್ ಪ್ಲಾಟ್ಫಾರ್ಮ್ ಮಾಡ್ಯೂಲ್ ಆಗಿರಬಹುದು ಆದ್ದರಿಂದ ಇದು ನಿಮ್ಮ ನಂಬಿಕೆಯ ಮೂಲವಾಗಿದೆ ಆದ್ದರಿಂದ ಇದು ನಿಮ್ಮ ಟ್ರಸ್ಟೆಡ್ ಮಾಡ್ಯೂಲ್ ಎಂದು ನಾವು ಭಾವಿಸೋಣ ಆದ್ದರಿಂದ ಈ ಟ್ರಸ್ಟೆಡ್ ಮಾಡ್ಯೂಲ್ ಮೊದಲು ಬೂಟ್ ಲೋಡರ್ ಅನ್ನು ಕುಶಲತೆಯಿಂದ ಮಾಡಲಾಗಿಲ್ಲ ಎಂದು ಪರಿಶೀಲಿಸುತ್ತದೆ ಆದ್ದರಿಂದ ನಿಮ್ಮ ಬೂಟ್ ಲೋಡರ್ ನ ಡಿಜಿಟಲ್ ಸಹಿಯನ್ನು ಟ್ಯಾಂಪರ್ ಮಾಡಲಾಗಿಲ್ಲ ಎಂದು ಪರಿಶೀಲಿಸುವ ಮೂಲಕ ಇದನ್ನು ಮಾಡಲು ಈ ನಂಬಿಕೆಯ ಮೂಲವಾಗಿದೆ ಬೂಟ್ ಸಮಯದಲ್ಲಿ ಮೊದಲು ಕಾರ್ಯಗತಗೊಳಿಸಲು ಪ್ರಾರಂಭಿಸುತ್ತದೆ ಮತ್ತು ಬೂಟ್ ಲೋಡರ್ ಅನ್ನು ಟ್ಯಾಂಪರ್ ಮಾಡಲಾಗಿಲ್ಲ ಎಂದು ಪರಿಶೀಲಿಸುತ್ತದೆ So it would do this verifying that the signature of that boot loader is correct so this could be for example an MD5 or SHA or even more complicated digital signatures to unsure that the boot loader has not been manipulated or not being tampered with So if it determines that the boot loader has is indeed not tampered then it would pass on execution to the boot loader and the boot loader with then execute After the boot loader is nearly completing its execution and would want to boot the secure OS it could first determine that the signature of the secure OS is correct this can be verified but checking the footprint or by computing the signature of the secure OS present in the flash and verifying this particular signature with a stored signature ಆದ್ದರಿಂದ ಇದು ಆ ಬೂಟ್ ಲೋಡರ್ ನ ಸಹಿ ಸರಿಯಾಗಿದೆಯೇ ಎಂದು ಪರಿಶೀಲಿಸುತ್ತದೆ ಆದ್ದರಿಂದ ಇದು ಎಮ್ಡಿ54 ಅಥವಾಎಸ್ಎಚ್ಎ ಅಥವಾ ಬೂಟ್ ಲೋಡರ್ ಅನ್ನು ಕುಶಲತೆಯಿಂದ ಮಾಡಲಾಗಿಲ್ಲ ಅಥವಾ ಟ್ಯಾಂಪರ್ ಮಾಡಲಾಗಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ಇನ್ನೂ ಹೆಚ್ಚು ಸಂಕೀರ್ಣವಾದ ಡಿಜಿಟಲ್ ಸಿಗ್ನೇಚರ್ ಆಗಿರಬಹುದು ಆದ್ದರಿಂದ ಬೂಟ್ ಲೋಡರ್ ಅನ್ನು ನಿಜವಾಗಿಯೂ ಟ್ಯಾಂಪರ್ ಮಾಡಲಾಗಿಲ್ಲ ಎಂದು ಅದು ನಿರ್ಧರಿಸಿದರೆ ಅದು ಬೂಟ್ ಲೋಡರ್ ಮತ್ತು ಬೂಟ್ ಲೋಡರ್ ಗೆ ಕಾರ್ಯಗತಗೊಳಿಸುವಿಕೆಯನ್ನು ರವಾನಿಸುತ್ತದೆ ಬೂಟ್ ಲೋಡರ್ ತನ್ನ ಕಾರ್ಯಗತಗೊಳಿಸುವಿಕೆಯನ್ನು ಬಹುತೇಕ ಪೂರ್ಣಗೊಳಿಸಿದ ನಂತರ ಮತ್ತು ಸೆಕ್ಯೂರ್ ಓಎಸ್ ಅನ್ನು ಬೂಟ್ ಮಾಡಲು ಬಯಸಿದ ನಂತರ ಅದು ಸೆಕ್ಯೂರ್ ಓಎಸ್ ನ ಸಹಿ ಸರಿಯಾಗಿದೆಯೇ ಎಂದು ಮೊದಲು ನಿರ್ಧರಿಸಬಹುದು ಆದರೆ ಇದನ್ನು ಪರಿಶೀಲಿಸಬಹುದು ಆದರೆ ಫೂಟ್ಪ್ರಿಂಟ್ ಅನ್ನು ಪರಿಶೀಲಿಸಬಹುದು ಅಥವಾ ಸೆಕ್ಯೂರ್ ಓಎಸ್ ನ ಸಹಿಯನ್ನು ಲೆಕ್ಕಾಚಾರ ಮಾಡುವ ಮೂಲಕ ಫ್ಲ್ಯಾಷ್ ಮತ್ತು ಈ ನಿರ್ದಿಷ್ಟ ಸಹಿಯನ್ನು ಸಂಗ್ರಹಿಸಿದ ಸಹಿಯೊಂದಿಗೆ ಪರಿಶೀಲಿಸಲಾಗುತ್ತಿದೆ If it is found that signature of the secure operating system does not match the signature which is stored then the secure OS is not booted on the other hand if we find that there is a match then the boot loader would has actually verified that no tampering has occurred on the secure OS and would it could permit the secure operating system to boot Now the secure operating system would correspond various tasklets and before spawning any of this tasklet is would as we seen before identifying that each of these tasklets have not being tampered with So in this way various tasklets are created only after their signatures are authenticated ಸೆಕ್ಯೂರ್ ಆಪರೇಟಿಂಗ್ ಸಿಸ್ಟಂ ನ ಸಹಿಯು ಸಂಗ್ರಹವಾಗಿರುವ ಸಹಿಗೆ ಹೊಂದಿಕೆಯಾಗುವುದಿಲ್ಲ ಎಂದು ಕಂಡುಬಂದರೆ ಮತ್ತೊಂದೆಡೆ ಸೆಕ್ಯೂರ್ ಓಎಸ್ ಬೂಟ್ ಆಗುವುದಿಲ್ಲ ಎಂದು ನಾವು ಕಂಡುಕೊಂಡರೆ ಬೂಟ್ ಲೋಡರ್ ಯಾವುದೇ ಟ್ಯಾಂಪರಿಂಗ್ ಆಗಿಲ್ಲ ಎಂದು ಪರಿಶೀಲಿಸುತ್ತದೆ ಸೆಕ್ಯೂರ್ ಓಎಸ್ ನಲ್ಲಿ ಸಂಭವಿಸಿದೆ ಮತ್ತು ಇದು ಸೆಕ್ಯೂರ್ ಆಪರೇಟಿಂಗ್ ಸಿಸ್ಟಮ್ ಅನ್ನು ಬೂಟ್ ಮಾಡಲು ಅನುಮತಿಸುತ್ತದೆ ಈಗ ಸೆಕ್ಯೂರ್ ಆಪರೇಟಿಂಗ್ ಸಿಸ್ಟಂ ವಿವಿಧ ಟಾಸ್ಕ್ಲೆಟ್ ಗಳಿಗೆ ಅನುಗುಣವಾಗಿರುತ್ತದೆ ಮತ್ತು ಈ ಟಾಸ್ಕ್ಲೆಟ್ಗಳಲ್ಲಿ ಯಾವುದನ್ನಾದರೂ ಸ್ಪಿಆನಿಂಗ್ ಮೊದಲು ಈ ಪ್ರತಿಯೊಂದು ಟಾಸ್ಕ್ಲೆಟ್ ಗಳನ್ನು ಟ್ಯಾಂಪರ್ ಮಾಡಲಾಗಿಲ್ಲ ಎಂದು ಗುರುತಿಸುವ ಮೊದಲು ನಾವು ನೋಡಿದ್ದೇವೆ ಆದ್ದರಿಂದ ಈ ರೀತಿಯಾಗಿ ವಿವಿಧ ಟಾಸ್ಕ್ಲೆಟ್ ಗಳನ್ನು ಅವುಗಳ ಸಹಿಗಳನ್ನು ದೃಢೀಕರಿಸಿದ ನಂತರವೇ ರಚಿಸಲಾಗುತ್ತದೆ In a very similar way the secure OS initiates the boot of the rich operating system only after validating that the signature of the rich operating system is correct so in this way what we see is due to the presence of a root of trust we build a chain of trust First we obtain trust in the boot loader then we obtain trust in the secure OS and from the the rich OS tasklet and so on Now if any of these modules are tampered with in the flash this can be detected by the secure chain of trust the only assumption that we make is that this root of trust cannot be tampered with that is the only assumption that we make ಅದೇ ರೀತಿಯಲ್ಲಿ ಸೆಕ್ಯೂರ್ ಓಎಸ್ ರಿಚ್ ಆಪರೇಟಿಂಗ್ ಸಿಸ್ಟಂ ನ ಸಹಿ ಸರಿಯಾಗಿದೆ ಎಂದು ಮೌಲ್ಯೀಕರಿಸಿದ ನಂತರವೇ ರಿಚ್ ಆಪರೇಟಿಂಗ್ ಸಿಸ್ಟಂ ನ ಬೂಟ್ ಅನ್ನು ಪ್ರಾರಂಭಿಸುತ್ತದೆ ಆದ್ದರಿಂದ ಈ ರೀತಿಯಾಗಿ ನಾವು ನೋಡುವುದು ನಂಬಿಕೆಯ ಮೂಲದ ಉಪಸ್ಥಿತಿಯಿಂದಾಗಿ ನಾವು ನಿರ್ಮಿಸುತ್ತೇವೆ ನಂಬಿಕೆಯ ಸರಪಳಿ ಮೊದಲಿಗೆ ನಾವು ಬೂಟ್ ಲೋಡರ್ ನಲ್ಲಿ ನಂಬಿಕೆಯನ್ನು ಪಡೆಯುತ್ತೇವೆ ನಂತರ ನಾವು ಸೆಕ್ಯೂರ್ ಓಎಸ್ ನಲ್ಲಿ ಮತ್ತು ರಿಚ್ ಓಎಸ್ ಟಾಸ್ಕ್ಲೆಟ್ ನಿಂದ ನಂಬಿಕೆಯನ್ನು ಪಡೆಯುತ್ತೇವೆ ಈಗ ಈ ಮಾಡ್ಯೂಲ್ ಗಳಲ್ಲಿ ಯಾವುದಾದರೂ ಫ್ಲ್ಯಾಷ್ ನಲ್ಲಿ ದೋಷಪೂರಿತವಾಗಿದ್ದರೆ ಇದನ್ನು ಸುರಕ್ಷಿತ ನಂಬಿಕೆಯ ಸರಪಳಿಯಿಂದ ಕಂಡುಹಿಡಿಯಬಹುದು ನಾವು ಮಾಡುವ ಏಕೈಕ ಊಹೆಯೆಂದರೆ ಈ ನಂಬಿಕೆಯ ಮೂಲವನ್ನು ಹಾಳುಮಾಡಲಾಗುವುದಿಲ್ಲ ಎಂಬುದು ನಾವು ಮಾಡುವ ಏಕೈಕ ಊಹೆ Another thing to think about is if you go back to the block diagram we see that the monitor is part of the secure world so could you think about what is the rational for having the monitor as part of the secure world In the next lecture will look at the Intel SGX trusted execution environment thank you ಯೋಚಿಸಬೇಕಾದ ಇನ್ನೊಂದು ವಿಷಯವೆಂದರೆ ನೀವು ಬ್ಲಾಕ್ ರೇಖಾಚಿತ್ರಕ್ಕೆ ಹಿಂತಿರುಗಿದರೆ ಮಾನಿಟರ್ ಸೆಕ್ಯೂರ್ ವರ್ಲ್ಡ್ ನ ಭಾಗವಾಗಿದೆ ಎಂದು ನಾವು ನೋಡುತ್ತೇವೆ ಆದ್ದರಿಂದ ಮಾನಿಟರ್ ಅನ್ನು ಸೆಕ್ಯೂರ್ ವರ್ಲ್ಡ್ ನ ಭಾಗವಾಗಿ ಹೊಂದಲು ತರ್ಕಬದ್ಧತೆ ಏನು ಎಂದು ನೀವು ಯೋಚಿಸಬಹುದು ಮುಂದಿನ ಉಪನ್ಯಾಸದಲ್ಲಿ ಇಂಟೆಲ್ ಎಸ್ಜಿಎಕ್ಸ್ ಟ್ರಸ್ಟೆಡ್ ಎಸ್ಎಕ್ಯುಷನ್ ಎನ್ವಿರಾನ್ಮೆಂಟ್ ಅನ್ನು ನೋಡುತ್ತೇವೆ ಧನ್ಯವಾದಗಳು